ಕೊನೆಯ ತರಗತಿಯಲ್ಲಿ ಕಲಿತಿರುವ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಪುನರಾವರ್ತಿಸೋಣ ಕೊನೆಯ ತರಗತಿಯಲ್ಲಿ ನಾವು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳನ್ನು ಕಲಿತಿದ್ದೇವೆ ಮತ್ತು ಇವುಗಳ ಇನ್ನೊಂದು ಹೆಸರು ಡೋಪ್ ಮಾಡಿದ ಸೆಮಿಕಂಡಕ್ಟರ್ಗಳು ಎಂದು ಕರೆಯುತ್ತೇವೆ ಈಗ ನಾವು ಡೋಪ್ ಮಾಡಲು ಕಾರಣವೆಂದರೆ ನಾವು ಇಂಟ್ರೈನ್ಸಿಕ್ ಅಥವಾ ಶುದ್ಧ ಸೆಮಿಕಂಡಕ್ಟರ್ ಅನ್ನು ಹೊಂದಿದ್ದರೆ ಕೊಠಡಿಯ ತಾಪಮಾನದದಲ್ಲಿ ಕ್ಯಾರಿಯರ್ನ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆಯಾಗಿರುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ ಇದಕ್ಕೆ ಅನುಗುಣವಾಗಿ ಕಂಡಕ್ಟಿವಿಟಿಯು ಕಡಿಮೆಯಾಗಿತ್ತು ಉದಾಹರಣೆಗೆ ಸಿಲಿಕಾನ್ದ ಸಂದರ್ಭದಲ್ಲಿ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್Intrinsic semiconductorನಲ್ಲಿ ಕೊಠಡಿಯ ತಾಪಮಾನದಲ್ಲಿ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಕೇವಲ 1010 cm 3 ಇರುತ್ತದೆ ಮತ್ತು ಅದಕ್ಕೆ ಅನುಗುಣವಾದ ಕಂಡಕ್ಟಿವಿಟಿಯು ತುಂಬಾ ಕಡಿಮೆಯಾಗಿದ್ದು ಸುಮಾರು 3 x 10 6 Ω 1 cm 1 ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ನಾವು ಕಂಡಕ್ಟಿವಿಟಿಯನ್ನು ಹೆಚ್ಚಿಸಲು ಬಯಸಿದ್ದೇವೆ ಹಾಗಾಗಿ ನಾವು ಸಿಲಿಕಾನ್ ಅನ್ನು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಮಾಡಲು ಆಯ್ದ ಡೋಪಂಟ್ಗಳನ್ನು ಸೇರಿಸಿದ್ದೇವೆ ಯಾವುದೇ ಸೆಮಿಕಂಡಕ್ಟರ್ ನಲ್ಲಿ ಲಾ ಆಫ್ ಮಾಸ್ ಆಕ್ಷನ್ ಯಾವಾಗಲೂ ಸಿಂಧುವಾಗಬೇಕೆಂದು ನಾವು ನೋಡಿದ್ದೇವೆ ಆದ್ದರಿಂದ npn2 ಇದು ನಿರ್ದಿಷ್ಟ ತಾಪಮಾನದಲ್ಲಿ ಸ್ಥಿರವಾಗಿರುತ್ತದೆ ಇದರರ್ಥ ನಾವು ಎಲೆಕ್ಟ್ರಾನ್ಗಳ ಕಾನ್ಸಂಟ್ರೇಷನ್ ಹೆಚ್ಚಿಸಬಹುದು ಅಥವಾ ಹೋಲ್ಗಳ ಕಾನ್ಸಂಟ್ರೇಷನ್ ಅನ್ನು ಹೆಚ್ಚಿಸಬಹುದು ನಾವು ಎರಡನ್ನೂ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ 2 ವಿಧದ ಡೋಪಂಟ್ಗಳಿವೆ ಎಂದು ನಾವು ನೋಡಿದ್ದೇವೆ ಒಂದು ನಿಮ್ಮ ಎನ್ ರೀತಿಯ ಇನ್ನೊಂದು ಪಿ ರೀತಿಯದ್ದಾಗಿದೆ ಸಿಲಿಕಾನ್ಗೆ V ನೇ ಗುಂಪಿನ ಎನ್ ರೀತಿಯ ಡೋಪಂಟ್ ಧಾತುಗಳನ್ನು ಸೇರಿಸುತ್ತೇವೆ ಎಂದು ನಾವು ನೋಡಿದ್ದೇವೆ ನಾವು ಸೇರಿಸುವ ವಿಶಿಷ್ಟ ಧಾತುಗಳಾದ ಆರ್ಸೆನಿಕ್ ಆಂಟಿಮೊನಿ ಇವೆಲ್ಲವೂ ಸಿಲಿಕಾನ್ ಪರಮಾಣುವಿಗೆ ಹೋಲಿಸಿದರೆ 1 ಹೆಚ್ಚುವರಿ ಎಲೆಕ್ಟ್ರಾನ್ ಅನ್ನು ಹೊಂದಿವೆ ಅಂದರೆ ನೀವು ಕಂಡಕ್ಷನ್ ಬ್ಯಾಂಡ್ನಲ್ಲಿ 1 ಹೆಚ್ಚುವರಿ ಎಲೆಕ್ಟ್ರಾನ್ ಹೊಂದಿದ್ದೀರಿ ಎಂದಾಗುತ್ತದೆ ಆದ್ದರಿಂದ ಇವುಗಳು ಎನ್ ರೀತಿಯದ್ದಾಗಿವೆ ಅದೇ ರೀತಿ ನಾವು 3ನೇ ಗುಂಪಿನ ಧಾತುಗಳಾದ ಬೋರಾನ್ ಅಲ್ಯೂಮಿನಿಯಂ ಗ್ಯಾಲಿಯಂ ಇಂಡಿಯಮ್ಗಳನ್ನು ಡೋಪಿಂಗ್ ಮಾಡುವ ಮೂಲಕ ಪಿ ರೀತಿಯ ಸೆಮಿಕಂಡಕ್ಟರ್ಗಳನ್ನು ರೂಪಿಸಬಹುದು ಎಂದು ನಾವು ನೋಡಿದ್ದೇವೆ ಇವುಗಳು ಎನ್ ರೀತಿಯ ಕಂಡಕ್ಷನ ಬ್ಯಾಂಡ್ಗೆ ಹತ್ತಿರವಿರುವ ಅಥವಾ ಪಿ ರೀತಿಯ ವೇಲೆನ್ಸ್ ಬ್ಯಾಂಡ್ಗೆ ಹತ್ತಿರವಿರುವ ಶಕ್ತಿಯ ಸ್ಥಿತಿಗಳನ್ನು ರೂಪಿಸುತ್ತವೆ ಇದರಿಂದ ಇವುಗಳನ್ನು ಕೊಠಡಿಯ ತಾಪಮಾನದಲ್ಲಿ ಅಐನೈಸ಼್ ಮಾಡಲಾಗುತ್ತದೆ ಆದ್ದರಿಂದ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗಳ ಗುಣಲಕ್ಷಣಗಳ ಕುರಿತು ನಾವು ಇಂದು ಮತ್ತಷ್ಟು ನೋಡೋಣ ಇಲ್ಲಿಯವರೆಗೆ ನೀವು ಕೇವಲ ಸಿಲಿಕಾನ್ ಬಗ್ಗೆ ಮಾತ್ರ ಕಲಿತಿದ್ದೇವೆ ಹಾಗಾಗಿ ಇತರ ಸೆಮಿಕಂಡಕ್ಟರ್ ವಸ್ತುಗಳ ಬಗ್ಗೆ ಮತ್ತು ಅವುಗಳಲ್ಲಿ ಡೋಪಿಂಗ್ ಬಗ್ಗೆ ಕಲಿಯೋಣ ನಾವು ಜರ್ಮೇನಿಯಮ್ ಅನ್ನು ನೋಡಿದರೆ ಜರ್ಮೇನಿಯಮ್ ಇದು ಸಿಲಿಕಾನ್ನಂತೆಯೇ ಇರುತ್ತದೆ ಅಂದರೆ ನಾವು ಸಿಲಿಕಾನ್ಗೆ ಡೋಪಂಟ್ಗಳಾಗಿ ಬಳಸಿದ ಎಲ್ಲಾ ಧಾತುಗಳನ್ನು ಜರ್ಮೇನಿಯಂಗೂ ಬಳಸಬಹುದು ಆದ್ದರಿಂದ ನಾವು ನಿಮ್ಮ 5ನೇ ಗುಂಪಿನ ಧಾತುಗಳಾದ ಫಾಸ್ಫರಸ್ ಅಥವಾ ಆರ್ಸೆನಿಕ್ ಎನ್ ರೀತಿಯ ಡೋಪಂಟ್ ಅನ್ನು ಬಳಸಬಹುದು 3 ನೇ ಗುಂಪಿನ ಧಾತುವಾದ ಬೋರಾನ್ ಅನ್ನು ಪಿ ರೀತಿಯ ಡೋಪಂಟ್ ಆಗಿ ಬಳಸಬಹುದು ಜರ್ಮೇನಿಯಂನ ವಿಷಯದಲ್ಲಿ ಮತ್ತೊಮ್ಮೆ ಈ ಡೋಪಂಟ್ಗಳಿಗೆ ನಾವು ಅಐನೈಸೆ಼ಷನ್ ಎನರ್ಜಿಯನ್ನು ಲೆಕ್ಕ ಹಾಕಬಹುದು ನಾವು ಇದಕ್ಕಾಗಿ ಹೈಡ್ರೋಜೆನಿಕ್ ಮಾದರಿಯನ್ನು ಬಳಸಬಹುದು ಕೇವಲ ವ್ಯತ್ಯಾಸವೆಂದರೆ ಜರ್ಮೇನಿಯಮ್ನ ಪರಿಣಾಮಕಾರಿ ದ್ರವ್ಯರಾಶಿ me ಆಗಿದೆ ಇದು ಸಿಲಿಕಾನ್ಗಿಂತ ಭಿನ್ನವಾಗಿರುತ್ತದೆ ಮತ್ತು ಅದೇ ರೀತಿ ಜರ್ಮೇನಿಯಂದ ಮೌಲ್ಯವು ಸುಮಾರು 16 ಆಗಿದ್ದು ಸಿಲಿಕಾನ್ ದ εr ಮೌಲ್ಯವು ಸುಮಾರು 11 ಆದರೆ ನಾವು ಅದೇ ಹೈಡ್ರೋಜೆನಿಕ್ ಮಾದರಿಯನ್ನು ಕ್ರಮವಾಗಿ ಬಳಸಬಹುದು ಅಐನೈಸೆ಼ಷನ್ ಎನರ್ಜಿಯನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಸಿಲಿಕಾನ್ ಮತ್ತು ಜರ್ಮೇನಿಯಮ್ಗಳನ್ನು ಹೋಲಿಕೆಗಾಗಿ ಕೆಲವು ನೈಜ ಮೌಲ್ಯಗಳನ್ನು ನೋಡೋಣ ನಾವು ಎನ್ ರೀತಿಯ ಸೆಮಿಕಂಡಕ್ಟರ್ ನೋಡೋಣ ಸಿಲಿಕಾನ್ ಮತ್ತು ಜರ್ಮೇನಿಯಮ್ಗಳಿಗೆ ಫಾಸ್ಪರಸ್ ಆರ್ಸೆನಿಕ್ ಮತ್ತು ಆಂಟಿಮೊನಿಗಳಾದ 3 ಡೋಪಂಟ್ಗಳನ್ನು ಸೇರಿಸಬಹುದು ನಾವು ಮೌಲ್ಯಗಳನ್ನು ತುಂಬಿದರೆ ಸಿಲಿಕಾನ್ ಸಂದರ್ಭದಲ್ಲಿ ಅಐನೆಸೇಷನ್ ಎನರ್ಜಿಯ ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿರುವುದನ್ನು ನಾವು ಕಂಡುಕೊಂಡೆವು ಆದ್ದರಿಂದ ಶಕ್ತಿಯು 45 54 39 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳು ಆಗಿತ್ತು ಅದೇ ರೀತಿ ಜರ್ಮೇನಿಯಂನ ಸಂದರ್ಭದಲ್ಲಿ ಅಐನೆಸೇಷನ್ ಎನರ್ಜಿಯುಯು ಬಹಳ ಕಡಿಮೆ ಮೌಲ್ಯವನ್ನು ಕಾಣುತ್ತೇವೆ ಆದ್ದರಿಂದ ಇದು ಸುಮಾರು 12 12 7 9 6 ರಷ್ಟು ಆಗಿದೆ ನೀವು ನೆನಪಿಸಿಕೊಂಡರೆ ಜರ್ಮೇನಿಯಂನ ಬ್ಯಾಂಡ್ ಗ್ಯಾಪ್ ಚಿಕ್ಕದಾಗಿದೆ ಹಾಗಾಗಿ ಕೊಠಡಿಯ ತಾಪಮಾನದಲ್ಲಿ ಸಿಲಿಕಾನ್ ಸುಮಾರು 1 10 ಎಲೆಕ್ಟ್ರಾನ್ ವೋಲ್ಟ್ಗಳು ಉದಾಹರಣೆಗೆ ಜರ್ಮೇನಿಯಂಗೆ 0 67 ಎಲೆಕ್ಟ್ರಾನ್ ವೋಲ್ಟ್ಗಳಷ್ಟು ಮೌಲ್ಯವನ್ನು ಹೊಂದಿದೆ ಬೋರಾನ್ ಅಲ್ಯೂಮಿನಿಯಂ ಗ್ಯಾಲಿಯಂ ಮತ್ತು ಇಂಡಿಯಮ್ ಪಿ ರೀತಿಯ ಅಶುದ್ದತೆಗಳು ಅಥವಾ ಪಿ ರೀತಿಯ ಡೋಪಂಟ್ಗಳೊಂದಿಗೆ ನೀವು ಅದೇ ಕೆಲಸವನ್ನು ಮಾಡಬಹುದು ಆದ್ದರಿಂದ ಮತ್ತೊಮ್ಮೆ ನಾನು ಸಿಲಿಕಾನ್ ಜರ್ಮೇನಿಯಮ್ಗೆ 45 57 65 157 ಮೌಲ್ಯಗಳನ್ನು ಬರೆಯುತ್ತೇನೆ ಮತ್ತೊಮ್ಮೆ ನಾವು ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿ ಶಕ್ತಿಯನ್ನು ಬರೆದರೆ ಜರ್ಮೇನಿಯಂ ಗೆ ಸುಮಾರು 10 4 10 2 10 8 11 ಗಳ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಇದರ ಅರ್ಥವೇನೆಂದರೆ ನಿಮ್ಮ ಬಳಿ ಸಿಲಿಕಾನ್ ಅಥವಾ ಜರ್ಮೇನಿಯಂ ಇದ್ದರೂ ಅವುಗಳು ಒಂದೇ ಗುಂಪಿನಲ್ಲಿವೆ ಆದ್ದರಿಂದ ನೀವು ಎರಡನ್ನೂ ಒಂದೇ ರೀತಿಯಲ್ಲಿ ಡೋಪ್ ಮಾಡಬಹುದು ನೀವು ಎನ್ ರೀತಿಯ ಡೋಪಂಟ್ ಅನ್ನು ಪಡೆಯಲು ಬಯಸಿದರೆ ನೀವು V ನೇ ಗುಂಪಿನ ಧಾತುಗಳನ್ನು ಸೇರಿಸುತ್ತೀರಿ ನೀವು ಪಿ ರೀತಿಯ ಡೋಪಂಟ್ಗಳನ್ನು ಸೇರಿಸಲು ಬಯಸಿದರೆ ನೀವು 3 ನೇ ಗುಂಪಿನ ಧಾತುಗಳನ್ನು ಸೇರಿಸುತ್ತೀರಿ ಸಾಮಾನ್ಯವಾಗಿ ಡೋಪಂಟ್ ಕಾನ್ಸಂಟ್ರೇಷನ್ ತುಂಬಾ ಕಡಿಮೆಯಾಗಿದೆ ನಿಮ್ಮ ವಿಶಿಷ್ಟ ಡೋಪಂಟ್ ಕಾನ್ಸಂಟ್ರೇಷನ್ ಪ್ರತಿ ಮಿಲಿಯನ್ಗೆ ಅಥವಾ ಪ್ರತಿ ಬಿಲಿಯನ್ದ ಭಾಗಗಳಷ್ಟಿರುವುದನ್ನು ನಾವು ಈ ಹಿಂದೆ ಸಿಲಿಕಾನ್ನಲ್ಲಿ ನೋಡಿದ್ದೇವೆ ಆದ್ದರಿಂದ ಮಿಲಿಯನ್ದ ಭಾಗಗಳು ಅಂದರೆ 10 6 ಬಿಲಿಯನ್ದ ಭಾಗಗಳು ಅಂದರೆ10 9 ಆಗಿದೆ ಅಂದರೆ ಇದರ ಚಿಕ್ಕ ಪ್ರಮಾಣವು ಸಹ ಕಂಡಕ್ಟಿವಿಟಿಯ ಪ್ರಮಾಣವನ್ನು ಹೆಚ್ಚಿಸಲು ಸಾಕಾಗುತ್ತದೆ ಆದ್ದರಿಂದ ನಾವು ಸಿಲಿಕಾನ್ ಬಗ್ಗೆ ಕಲಿತೇವು ನಾನು 1015 cm 3 ನೊಂದಿಗೆ ಎನ್ ರೀತಿಯ ಡೋಪಂಟ್ನ್ನು ಹೊಂದಿದ್ದರೆ ಅದು ಬಿಲಿಯನ್ನ ಸರಿಸುಮಾರು 20 ಭಾಗಗಳನ್ನು ಹೊಂದಿದೆ ನಿಮ್ಮ ಕಂಡಕ್ಟಿವಿಟಿ ಸಿಗ್ಮಾದ ಬೆಲೆ 0 2 Ω 1 cm 1 ಗೆ ಹೆಚ್ಚಾಗುತ್ತದೆ ನಾವು ಡೋಪಿಂಗ್ ಅನ್ನು ಹೇಗೆ ಮಾಡುತ್ತೇವೆ ಎಂಬುದರ ಬಗ್ಗೆ ಹೆಚ್ಚು ಕಲಿತಿಲ್ಲ ಆದ್ದರಿಂದ ನಂತರ ನಾವು ಫ್ಯಾಬ್ರಿಕೇಶನ್ ಮಾಡುವುದನ್ನು ನೋಡಿದಾಗ ನಾವು ನಿಜವಾಗಿ ಹೇಗೆ ಡೋಪ್ ಮಾಡುತ್ತೇವೆ ಎಂಬುದರ ಮೇಲೆ ಸ್ವಲ್ಪ ಹೆಚ್ಚು ಸಮಯವನ್ನು ಕಳೆಯುತ್ತೇವೆ ಆದರೆ ನೀವು ಮೆಟಲರ್ಜಿಗೆ ಸಮಾನಾಗಿ ಯೋಚಿಸಿದರೆ ನಾವು ಯೋಚಿಸಬಹುದಾದ ಒಂದು ವಿಧಾನವೆಂದರೆ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಸ್ಟೀಲ್ಗಳಲ್ಲಿ ನಾವು ಕಾರ್ಬೊನೈಸಿಂಗ್ ಎಂದು ಕರೆಯುವ ಪ್ರಕ್ರಿಯೆಯನ್ನು ಮಾಡುತ್ತೇವೆ ಅಲ್ಲಿ ನಾವು ಕಾರ್ಬನ್ ಅಂಶವನ್ನು ಹೆಚ್ಚಿಸುತ್ತೇವೆ ಆದ್ದರಿಂದ ನಾವು ಸಾಮಾನ್ಯವಾಗಿ ಏನು ಮಾಡುತ್ತೇವೆ ಎಂದರೆ ಈ ಸ್ಯಾಂಪಲ್ ಅನ್ನು ನಾವು ಹೆಚ್ಚಿನ ತಾಪಮಾನದಲ್ಲಿ ಕಾರ್ಬನ್ ಮೂಲವನ್ನು ಹೊಂದಿದ್ದರೆ ಇದರಿಂದ ಕಾರ್ಬನ್ ಕೇವಲ ಸ್ಟೀಲ್ ಮೇಲ್ಮೈಗೆ ಮತ್ತು ಒಳಭಾಗದಲ್ಲಿ ಡಿಫ್ಯೂ಼ಸ್Diffuse ಆಗುತ್ತದೆ ಆದ್ದರಿಂದ ಸೆಮಿಕಂಡಕ್ಟರ್ದಲ್ಲಿ ಡೋಪಿಂಗ್ ಮಾಡುವ ಸಂದರ್ಭದಲ್ಲಿ ನಾವು ಇದೇ ರೀತಿಯಾಗಿ ಮಾಡಬಹುದು ಆದ್ದರಿಂದ ನೀವು ಎನ್ ರೀತಿಯ ಡೋಪ್ ಮಾಡಲು ಬಯಸಿದರೆ ನಿಮ್ಮ ಎನ್ ರೀತಿಯ ವಸ್ತುವು ನಿಮ್ಮಲ್ಲಿ ಇರಬೇಕು ಇದು ಅನಿಲ ಸ್ಥಿತಿಯಲ್ಲಿರಬಹುದು ಇದು ಅಐನು ಅನ್ನು ಮೇಲ್ಮೈಗೆ ಇಂಪ್ಲಾಂಟ್ ಮಾಡಬಹುದು ನಂತರ ಅಯನನ್ ಇಂಪ್ಲಾಂಟೇಶನ್ ಅಂದರೇ ಎನು ಎಂದು ನಾವು ಮುಂದೆ ಕಲಿಯೋಣ ನಂತರ ಇವುಗಳನ್ನು ಮೇಲ್ಮೈಗೆ ಮತ್ತು ಮೇಲ್ಮೈಯಿಂದ ವಸ್ತುವಿನ ಒಳಭಾಗದಲ್ಲಿ ಅಧಿಕ ಪ್ರಮಾಣದಲ್ಲಿ ಡಿಫ್ಯೂ಼ಸ್Diffuse ಮಾಡಬಹುದು ನೀವು ಕಂಪನ್ಸೇಷನ್ ಡೋಪಿಂಗ್ ಮಾಡಲು ಬಯಸಿದರೆ ಕಳೆದ ತರಗತಿಯಲ್ಲಿ ಕಂಪನ್ಸೇಷನ್ ಡೋಪಿಂಗ್ ಅನ್ನು ನಾವು ನೋಡಿದ್ದೇವೆ ಅಲ್ಲಿ ನೀವು ಎನ್ ರೀತಿಯ ಸೆಮಿಕಂಡಕ್ಟರ್ನೊಂದಿಗೆ ಪ್ರಾರಂಭಿಸುತ್ತೀರಿ ಮತ್ತು ನಂತರ ನೀವು ಅದನ್ನು ಇನ್ನೊಂದು ವಿಧದ ಹೆಚ್ಚುವರಿ ಡೋಪಂಟ್ಗಳನ್ನು ಸೇರಿಸುವ ಮೂಲಕ ಪಿ ರೀತಿಯ ಡೊಪಿಂಗ್ ಮಾಡುತ್ತೀರಿ ಅಂತೆಯೇ ಕಂಪನ್ಸೇಷನ್ ಡೋಪಿಂಗ್ ನಿಮ್ಮ ಸ್ಯಾಂಪಲ್ದ ಒಂದು ಸಣ್ಣ ಭಾಗವನ್ನು ತೆಗೆದುಕೊಳ್ಳುತ್ತದೆ ಅದು ಸಾಮಾನ್ಯವಾಗಿ ಎನ್ ರೀತಿಯದ್ದಾಗಿರುತ್ತದೆ ಮತ್ತು ಪಿ ರೀತಿಯ ಡೊಪಂಟ್ ಅನ್ನು ಅಧಿಕವಾಗಿ ಸೇರಿಸಬಹುದು ಆದ್ದರಿಂದ ಹೆಚ್ಚಿನ ಬೋರಾನ್ ಅನ್ನು ಸೇರಿಸಬಹುದು ಮತ್ತು ನಂತರ ಅದನ್ನು ಪಿ ರೀತಿಯ ಸೆಮಿಕಂಡಕ್ಟರ್ ಆಗಿ ಮಾಡಬಹುದು ಈ ಡೋಪಂಟ್ಗಳು ಸಾಮಾನ್ಯವಾಗಿ ಕೊಠಡಿಯ ತಾಪಮಾನದಲ್ಲಿ ಬಹಳ ಸ್ಥಿರವಾಗಿರುತ್ತವೆ ನಿಮಗೆ ಕೆಲವು ಸಂಖ್ಯೆಗಳನ್ನು ನೀಡುವುದಕ್ಕಾಗಿ ನಾವು ಸಿಲಿಕಾನ್ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನನ್ನ ಬಳಿ 2 ಡೋಪಂಟ್ಗಳಿವೆ ಒಂದು ಬೋರಾನ್ ಇನ್ನೊಂದು ಫಾಸ್ಪರಸ್ ಇದೆ ಬೋರಾನ್ ಪಿ ರೀತಿಯ ಫಾಸ್ಪರಸ್ ಎನ್ ರೀತಿಯದ್ದಾಗಿದೆ ಈ ಡೋಪಂಟ್ಗಳಿಗೆ ಆಕ್ಟಿವೆಷನ್ ಎನರ್ಜಿ ಮತ್ತು ಡಿಫೂ಼ಷ಼ನ್ ಕೋಇಫಿ಼ಷಂಟ್ಗಳನ್ನು ನಾವು ಬರೆಯಬಹುದು ಆದ್ದರಿಂದ ನಾನು ಡಿನಾಟ್ ಮತ್ತು ಇಎಗಳನ್ನು ಬರೆದರೆ ಇಎ ಇದು ಡಿಫೂ಼ಷ಼ನ್ ಪ್ರಕ್ರಿಯೆಗೆ ಆಕ್ಟಿವೆಷನ್ ಎನರ್ಜಿ ಆಗಿದೆ ಮತ್ತು ಡಿನಾಟ್ ಎನ್ನುವುದು ಡಿಫೂ಼ಷ಼ನ್ ಕೋಇಫಿ಼ಷಂಟ್ ಆಗಿದೆ ಆದ್ದರಿಂದ ಬೋರಾನ್ದ ಡಿನಾಟ್ 0 76 ಮೌಲ್ಯವನ್ನು ಹೊಂದಿದೆ ಆಕ್ಟಿವೆಷನ್ ಎನರ್ಜಿಯು ಸುಮಾರು 3 5 ಎಲೆಕ್ಟ್ರಾನ್ ವೋಲ್ಟ್ಗಳನ್ನು ಹೊಂದಿದೆ ಫಾಸ್ಪರಸ್ ಡಿನಾಟ್ 3 85 ಮತ್ತು ಇಎ ಸುಮಾರು 3 6 ಎಲೆಕ್ಟ್ರಾನ್ ವೋಲ್ಟ್ಗಳನ್ನು ಹೊಂದಿದೆ ಇದರ ಅರ್ಥವೇನೆಂದರೆ ಬೋರಾನ್ ಅಥವಾ ಫಾಸ್ಪರಸ್ಗಳನ್ನು ಡಿಫೂ಼ಷ಼ನ್ ಮಾಡಲು ನಿಮಗೆ ಮೂಲಭೂತವಾಗಿ ಅಧಿಕ ತಾಪಮಾನವು ಬೇಕಾಗುತ್ತದೆ ಇದರ ಪರಿಣಾಮವೆಂದರೆ ಕೊಠಡಿಯ ತಾಪಮಾನದಲ್ಲಿ ಡೋಪಿಂಗ್ ಕಾನ್ಸಂಟ್ರೇಷನ್ ಇಂಟ್ರೈನ್ಸಿಕ್ ಸಿಲಿಕಾನ್ ವಿಷಯದಲ್ಲಿ ಬಹಳ ಸ್ಥಿರವಾಗಿರುತ್ತವೆ ಆದ್ದರಿಂದ ಇಲ್ಲಿಯವರೆಗೆ ನೀವು 2 ಸೆಮಿಕಂಡಕ್ಟರ್ ಸಿಲಿಕಾನ್ ಮತ್ತು ಜರ್ಮೇನಿಯಮ್ಗಳನ್ನು ಕಲಿತಿದ್ದೀರಿ ನೀವು ಡೋಪಂಟ್ಗಳ ಕೆಲವು ಉದಾಹರಣೆಗಳನ್ನು ಅಭ್ಯಸಿಸಿದ್ದಿರಿ ಐಯನೈಸೇ಼ಷ಼ನ್ ಎನರ್ಜಿಯ ಲೆಕ್ಕಗಳನ್ನು ಮಾಡಿದ್ದಿರಿ ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಎರಡೂ ಒಂದೇ ಗುಂಪಿಗೆ ಸೇರಿರುವುದರಿಂದ ನಾವು ಮೂಲಭೂತವಾಗಿ ಒಂದೇ ರೀತಿಯ ಧಾತುಗಳನ್ನು ಉಪಯೋಗಿಸುತ್ತೇವೆ ನಾವು ಇತರ ಸೆಮಿಕಂಡಕ್ಟರ್ಗಳನ್ನು ನೋಡಿದಾಗ ಪರಿಕಲ್ಪನೆಗಳು ಸ್ವಲ್ಪ ಕಠಿಣವಾಗಿವೆ ಆದ್ದರಿಂದ ನಾವು ಮೊದಲು ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ನೋಡೋಣ ಗ್ಯಾಲಿಯಮ್ ಆರ್ಸೆನೈಡ್ III V ನೇ ಗುಂಪಿನ ಸಂಯುಕ್ತಗಳ ಸೆಮಿಕಂಡಕ್ಟರ್ಗಳಿಗೆ ಉದಾಹರಣೆಯಾಗಿದೆ ಎಂದು ನಮಗೆ ಮೊದಲೇ ತಿಳಿದಿದೆ ಆದ್ದರಿಂದ ಗ್ಯಾಲಿಯಮ್ ಧಾತುವು III ನೇ ಗುಂಪಿನಿಂದ ಆರ್ಸೆನಿಕ್ ಧಾತು V ನೇ ಗುಂಪಿನಿಂದ ಬಂದಿದೆ ಗ್ಯಾಲಿಯಮ್ ಆರ್ಸೆನೈಡ್ನಲ್ಲಿನ ಬಂಧವು ಮುಖ್ಯವಾಗಿ ಕೋವೆಲೆಂಟ್ ಆಗಿದೆ ಆದರೆ ಬಂಧಕ್ಕೆ ಸ್ವಲ್ಪ ಅಯಾನಿಕ್ ಗುಣಧರ್ಮವನ್ನು ಕೂಡ ಹೊಂದಿದೆ ಗ್ಯಾಲಿಯಮ್ ಆರ್ಸೆನೈಡ್ ಬದಲಿಗೆ ನಿಮ್ಮಲ್ಲಿ ಜಿ಼ಂಕ್ ಆಕ್ಸೈಡ್ ಅಂದರೆ II VI ನೇಯ ಗೂಂಪಿನ ಸೆಮಿಕಂಡಕ್ಟರ್ ಇದ್ದರೆ III V ನೇ ಗುಂಪುಗಳಿಗೆ ಹೋಲಿಸಿದರೆ ಹೆಚ್ಚಿನ ಗುಣಧರ್ಮವನ್ನು ಹೊಂದಿರುತ್ತದೆ ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಡೋಪ್ ಮಾಡಲು ಸಹ ಸಾಧ್ಯವಿದೆ ಆದರೆ ಈ ಸಂದರ್ಭದಲ್ಲಿ ಈ ರೀತಿಯ ಹೆಚ್ಚಿನ ಸಾಧ್ಯತೆಗಳಿವೆ ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಆವರ್ತಕ ಕೋಷ್ಟಕಕ್ಕೆ ಹಿಂತಿರುಗಿ ನೋಡೋಣ ವಿಶೇಷವಾಗಿ ಗ್ಯಾಲಿಯಂ ಆರ್ಸೆನೈಡ್ ಸುತ್ತಲಿನ ಭಾಗವನ್ನು ನೋಡೊಣ ನಾವು ಧಾತುಗಳ ಮತ್ತು ಸಂಯುಕ್ತಗಳ ಸೆಮಿಕಂಡಕ್ಟರ್ಗಳನ್ನು ನೋಡಿದಾಗ ನಾನು ಈ ಮೊದಲಿನ ಆವರ್ತಕ ಕೋಷ್ಟಕವನ್ನು ಬರೆಯುತ್ತೇನೆ ಆದ್ದರಿಂದ II III IV V ಮತ್ತು VI ನೇ ಯ ಧಾತುಗಳಾದ ಬೋರಾನ್ ಕಾರ್ಬನ್ ನೈಟ್ರೋಜನ್ಆಕ್ಸಿಜನ್Oxygen ಅಲ್ಯೂಮಿನಿಯಂ ಸಿಲಿಕಾನ್ ಫಾಸ್ಪರಸ್ ಸಲ್ಫರ್ ಜಿ಼ಂಕ್ ಗ್ಯಾಲಿಯಂ ಜರ್ಮೇನಿಯಂ ಆರ್ಸೆನಿಕ್ ಸೆಲೆನಿಯಮ್ ಕ್ಯಾಡ್ಮಿಯಮ್ ಇಂಡಿಯಮ್ ಟಿನ್ ಆಂಟಿಮನಿ ಟೆಲ್ಲೂರಿಯಂTellurium ಮರ್ಕ್ಯೂರಿ ಥಾಲಿಯಮ್ ಲೆಡ್ ಬಿಸ್ಮತ್ ಮತ್ತು ಪೊಲೊನಿಯಮ್ಗಳು ಇವೆ ಆದ್ದರಿಂದ ಇವುಗಳು III ಮತ್ತು V ನೇ ಗುಂಪುಗಳ ಸುತ್ತಲಿನ ಆವರ್ತಕ ಕೋಷ್ಟಕದ ಭಾಗವಾಗಿದೆ ಆದ್ದರಿಂದ ನಮ್ಮಲ್ಲಿ ಗ್ಯಾಲಿಯಮ್ ಆರ್ಸೆನೈಡ್ ಸೆಮಿಕಂಡಕ್ಟರ್ ಇದೆ ಮತ್ತು ಗ್ಯಾಲಿಯಮ್ ಆರ್ಸೆನೈಡ್ಗೆ ಯಾವ ರೀತಿಯ ಡೋಪಂಟ್ ಧಾತುಗಳನ್ನು ಪಿ ಅಥವಾ ಎನ್ ರೀತಿಯಾಗಿ ಪರಿವರ್ತಿಸಲು ಸೇರಿಸಬಹುದು ಎಂದು ತಿಳಿಯಲು ನಾವು ಬಯಸುತ್ತೇವೆ ಆದ್ದರಿಂದ ನಾವು ಡೋಪಂಟ್ಗಳ ಬಗ್ಗೆ ಯೋಚಿಸಿದಾಗ ಇವುಗಳು ಸಾಮಾನ್ಯವಾಗಿ ಬದಲಿಸುವ ವಸ್ತುಗಳಾಗಿರುತ್ತವೆ ಅಂದರೆ ನಾನು ಗ್ಯಾಲಿಯಂ ಅಥವಾ ಆರ್ಸೆನಿಕ್ ಪರಮಾಣುವನ್ನು ಬದಲಾಯಿಸುತ್ತೇನೆ ಆದ್ದರಿಂದ ನಾನು ಎನ್ ರೀತಿಯ ಗ್ಯಾಲಿಯಂ ಆರ್ಸೆನೈಡ್ ರೂಪಿಸಲು ಬಯಸುತ್ತೇನೆ ಹಾಗಾಗಿ ನಾನು ಸಾಮಾನ್ಯವಾಗಿ IV ನೇ ಗುಂಪಿನಿಂದ ಧಾತುಗಳನ್ನು ಆಯ್ಕೆ ಮಾಡುತ್ತೇನೆ ಏಕೆಂದರೆ ಈ ಧಾತುಗಳಲ್ಲಿ ಆರ್ಸೆನಿಕ್ಗೆ ಹೋಲಿಸಿದರೆ ಇನ್ನೊಂದು ಹೆಚ್ಚುವರಿ ಎಲೆಕ್ಟ್ರಾನ್ ಇದೆ ಆದ್ದರಿಂದ VI ನೇ ಗುಂಪಿನ ಒಂದು ಧಾತುವು ಆರ್ಸೆನಿಕ್ ಅನ್ನು ಬದಲಿಸಿದರೆ ನಮ್ಮಲ್ಲಿ ಒಂದು ಹೆಚ್ಚುವರಿ ಎಲೆಕ್ಟ್ರಾನ್ ಇರುತ್ತದೆ ಮತ್ತು ಈ ಹೆಚ್ಚುವರಿ ಎಲೆಕ್ಟ್ರಾನ್ ಶಾಲ್ಲೋ ಸ್ಥಿತಿಯಲ್ಲಿದ್ದರೆ ಅದು ಸುಲಭವಾಗಿ ಅಯನೈಸ಼್ ಮಾಡಬಹುದು ಅದು ಕಂಡಕ್ಷನ್ ಬ್ಯಾಂಡ್ಗೆ ಅಐನೈಸ಼್ ಆಗುತ್ತದೆ ಮತ್ತು ಕಂಡಕ್ಷನ್ ಹೊಂದುತ್ತದೆ ಆದ್ದರಿಂದ ಎನ್ ರೀತಿಯ ಸೆಮಿಕಂಡಕ್ಟರ್ ಅನ್ನು ರೂಪಿಸಲು ನಾವು ಆರ್ಸೆನಿಕ್ಅನ್ನು VI ನೇ ಗುಂಪಿನನಿಂದ ಬದಲಾಯಿಸಲಿದ್ದೇವೆ ನೀವು ಪಿ ರೀತಿಯ ಸೆಮಿಕಂಡಕ್ಟರ್ ರೂಪಿಸಲು ಬಯಸಿದರೆ ನಾವು ಅದೇ ಪರಿಕಲ್ಪನೆಯನ್ನು ಉಪಯೋಗಿಸಬಹುದು ಆದ್ದರಿಂದ ನಾವು ಗ್ಯಾಲಿಯಂ ಅನ್ನು ಯಾವುದೇ ಎರಡು ಗುಂಪಿನಿಂದ ಬದಲಾಯಿಸುತ್ತೇವೆ ಅದರಲ್ಲಿ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಅಥವಾ ಒಂದು ಹೋಲ್ ಇದೆ ಆದ್ದರಿಂದ ಅದನ್ನು ಪಿ ರೀತಿಯ ಸೆಮಿಕಂಡಕ್ಟರ್ ರೂಪಿಸುತ್ತದೆ ನೀವು ಏನನ್ನಾದರೂ ಪಿ ರೀತಿಯ ಸೆಮಿಕಂಡಕ್ಟರ್ ಮಾಡಲು ಬಯಸಿದರೆ ನಾವು ಗ್ಯಾಲಿಯಂ ಅನ್ನು ಎರಡನೇ ಗುಂಪಿನಿಂದ ಬದಲಾಯಿಸಬಹುದು ಇಲ್ಲಿರುವ ಪ್ರಶ್ನೆ ಎಂದರೆ ನೀವು ನಾಲ್ಕನೇ ಗುಂಪಿನ ಅಶುದ್ಧ ಧಾತುವನ್ನು ಹೊಂದಿದ್ದರೆ ಏನಾಗುತ್ತದೆ ನನ್ನ ಬಳಿ ಸಿಲಿಕಾನ್ ಇದೆ ಎಂದುಕೊಳ್ಳೊಣ ಈಗ ಗ್ಯಾಲಿಯಂ ಆರ್ಸೆನೈಡ್ನಲ್ಲಿ ಸಿಲಿಕಾನ್ ಅಶುದ್ಧ ಧಾತುವಾಗಿದೆ ಆದ್ದರಿಂದ ಮೂಲಭೂತವಾಗಿ ಅಲ್ಲಿ ಎರಡು ಸಾಧ್ಯತೆಗಳು ಇವೆ ಸಿಲಿಕಾನ್ ಇದು ಗ್ಯಾಲಿಯಂ ಅನ್ನು ಬದಲಿಸಬಹುದು ಸಿಲಿಕಾನ್ ಇದು ಆರ್ಸೆನಿಕ್ ಅನ್ನು ಬದಲಾಯಿಸಬಹುದು ಮತ್ತು ಅದನ್ನು ಅವಲಂಬಿಸಿ ನಾವು ಎನ್ ರೀತಿಯ ಅಥವಾ ಪಿ ರೀತಿಯ ಸೆಮಿಕಂಡಕ್ಟರ್ ಅನ್ನು ಪಡೆಯಬಹುದು ಆದ್ದರಿಂದ ಸಿಲಿಕಾನ್ ಗ್ಯಾಲಿಯಂ ಅನ್ನು ಬದಲಿಸಿದರೆ ಮತ್ತು ಸಿಲಿಕಾನ್ದಲ್ಲಿ ಇನ್ನೂ ಒಂದು ಎಲೆಕ್ಟ್ರಾನ್ ಹೆಚ್ಚಿಗೆ ಹೊಂದಿದ್ದರೆ ಹಾಗೂ ಇದು ನಾಲ್ಕನೇ ಗುಂಪಿಗೆ ಸೇರಿದೆ ಇದು ಗ್ಯಾಲಿಯಂ ಮೂರನೇ ಗುಂಪಿಗೆ ಸೇರಿದೆ ಆದ್ದರಿಂದ ಹೆಚ್ಚುವರಿ ಎಲೆಕ್ಟ್ರಾನ್ ಕಂಡಕ್ಷನ್ಗೆ ಲಭ್ಯವಿದ್ದರೆ ಅದು ಎನ್ ರೀತಿಯದ್ದಾಗುತ್ತದೆ ಮತ್ತೊಂದೆಡೆ ಸಿಲಿಕಾನ್ ಇದು ಆರ್ಸೆನಿಕ್ ಅನ್ನು ಬದಲಿಸಿದರೆ ಅದು ಒಂದು ಕಡಿಮೆ ಎಲೆಕ್ಟ್ರಾನ್ ಅನ್ನು ಹೊಂದಿರುತ್ತದೆ ಮತ್ತು ಅದು ಅದನ್ನು ಪಿ ರೀತಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ಗೆ ಸೇರಿಸಿದ ಸಿಲಿಕಾನ್ ಎನ್ ಅಥವಾ ಪಿ ರೀತಿಯದ್ದಾಗಿರಬಹುದು ಮತ್ತು ಈ ರೀತಿಯ ಡೋಪಿಂಗ್ ಅನ್ನು ಅಂಫೋ಼ಟೆರಿಕ್ ಡೋಪಿಂಗ್ ಎಂದು ಕರೆಯಲಾಗುತ್ತದೆ ಈ ಪದ ಆಂಫೋ಼ ಎಂದರೆ ಮೂಲಭೂತವಾಗಿ ಎರಡು ಎಂದು ಅರ್ಥ ಅಂದರೆ ನೀವು ಒಂದೇ ರೀತಿಯ ಧಾತುವನ್ನು ಹೊಂದಿದ್ದೀರಿ ಎಂದಾಗುತ್ತದೆ ಇದು ಎನ್ ರೀತಿಯ ಅಥವಾ ಪಿ ರೀತಿಯ ಡೋಪಂಟ್ ಆಗಿ ಕಾರ್ಯನಿರ್ವಹಿಸಬಹುದು ಇಲ್ಲಿರುವ ಒಂದೇ ವಿಷಯವೆಂದರೆ ಸಿಲಿಕಾನ್ ಸ್ಥಾನವನ್ನು ನಿಯಂತ್ರಿಸುವುದು ನಿಜವಾಗಿಯೂ ಕಷ್ಟವಾಗುತ್ತದೆ ಸಿಲಿಕಾನ್ ಅನ್ನು ವಿಶೇಷವಾಗಿ ಅಥವಾ ಆದ್ಯಾತುನಾಸರವಾಗಿ ಗ್ಯಾಲಿಯಂಗೆ ಡೋಪ್ ಮಾಡುವುದು ಅಥವಾ ಆರ್ಸೆನಿಕ್ ಅನ್ನು ಡೋಪ್ ಮಾಡುವುದು ತುಂಬಾ ಕಷ್ಟವಿದೆ ಆದ್ದರಿಂದ ನಾವು ಸಿಲಿಕಾನ್ ಅನ್ನು ಡೋಪಂಟ್ ಆಗಿ ಹೊಂದಿದ್ದರೆ ಡೋಪಂಟ್ ಪ್ರಕಾರವನ್ನು ಮತ್ತು ಅವುಗಳ ಕಾನ್ಸಂಟ್ರೇಷನ್ ಅನ್ನು ನಿಯಂತ್ರಿಸುವುದು ತುಂಬಾ ಕಷ್ಟವಿದೆ ಆದ್ದರಿಂದ ಇವೆಲ್ಲವೂ ಗ್ಯಾಲಿಯಮ್ ಆರ್ಸೆನೈಡ್ ಅನ್ನು ಡೋಪ್ ಮಾಡಲು ಬಳಸಬಹುದಾದ ಎಲ್ಲಾ ಸಂಭಾವ್ಯ ಅಂಶಗಳೆಂದು ನಾವು ನೋಡಿದ್ದೇವೆ ಶಕ್ತಿಯ ಮಟ್ಟಗಳು ಎಲ್ಲಿವೆ ಎಂಬುದು ಮತ್ತೊಂದು ಪ್ರಶ್ನೆಯಾಗಿದೆ ಈಗ ನಾನು ಗ್ಯಾಲಿಯಂ ಆರ್ಸೆನೈಡ್ನ ಬ್ಯಾಂಡ್ ಗ್ಯಾಪ್ ನ್ನು ಚಿತ್ರಿಸುತ್ತೇನೆ ಹಾಗಾಗಿ ಇದು ವೇಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಮತ್ತು ವೇಲೆನ್ಸ್ ಬ್ಯಾಂಡ್ಗಳ ನಡುವಿನ ವ್ಯತ್ಯಾಸವೆಂದರೆ ಬ್ಯಾಂಡ್ ಗ್ಯಾಪ್ ಆಗಿದೆ ಗ್ಯಾಲಿಯಮ್ ಆರ್ಸೆನೈಡ್ನ ಸಂದರ್ಭದಲ್ಲಿ ಬ್ಯಾಂಡ್ ಗ್ಯಾಪ್ 1 42 ಎಲೆಕ್ಟ್ರಾನ್ ವೋಲ್ಟ್Electron voltಗಳಾಗಿದೆ ಗ್ಯಾಪ್ದ ಮಧ್ಯಭಾಗವನ್ನು ಸಹ ಗುರುತಿಸಿರಿ ಆದ್ದರಿಂದ ನೀವು ಗುಂಪು II ಮತ್ತು ಗುಂಪು VI ರಿಂದ ವಿವಿಧ ಧಾತುಗಳನ್ನು ನೋಡಿದರೆ ಇವುಗಳು ಮೂಲಭೂತವಾಗಿ ಗ್ಯಾಲಿಯಂ ಆರ್ಸೆನೈಡ್ನ ಬ್ಯಾಂಡ್ ಗ್ಯಾಪ್ ಅಶುದ್ಧ ಸ್ಥಿತಿಯನ್ನು ರೂಪಿಸುತ್ತವೆ ಮತ್ತು ಅವು ಎನ್ ರೀತಿಯ ಅಥವಾ ಪಿ ರೀತಿಯದನ್ನು ಅವಲಂಬಿಸಿ ಕಂಡಕ್ಷನ್ ಬ್ಯಾಂಡ್ ತುದಿ ಅಥವಾ ವೇಲೆನ್ಸ್ ಬ್ಯಾಂಡ್ ತುದಿಗೆ ಹತ್ತಿರದಲ್ಲಿವೆ ನೀವು VI ನೇ ಗುಂಪಿನ ಧಾತುಗಳನ್ನು ನೋಡಿದರೆ ಇವುಗಳು ಎನ್ ರೀತಿಯದ್ದಾಗಿರುತ್ತದೆ ಆದ್ದರಿಂದ ಇದು ಸಲ್ಫರ್ ಸೆಲೆನಿಯಮ್ ಕೂಡ ಇದನ್ನೇ ಹೋಲುತ್ತದೆ ಟೆಲ್ಲುರಿಯಂ ಇಲ್ಲಿದೆ ಮತ್ತೊಮ್ಮೆ ಎಲ್ಲಾ ಡೋಪಂಟ್ಗಳ ಶಕ್ತಿಗಳು ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿವೆ ಅಂದರೆ ರೇಖಾಚಿತ್ರವನ್ನು ನಿಜವಾಗಿಯೂ ಅಳತೆಗೆ ಹೊಂದಿಸಲು ಸಾಧ್ಯವಿಲ್ಲ ಆದರೆ ನಾವು ಅದನ್ನು ಅರೆ ಗುಣಾತ್ಮಕವಾಗಿ ತೋರಿಸುತ್ತೇವೆ ಆದರೆ ನಮಗೆ ಮೆಲ್ನೋಟದ ಕಲ್ಪನೆ ಇದೆ ಸಿಲಿಕಾನ್ ಸಿಲಿಕಾನ್ ಇದು ಗ್ಯಾಲಿಯಂಗೆ ಅಥವಾ ಆರ್ಸೆನಿಕ್ಗೆ ಹೋಗಬಹುದು ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಸಿಲಿಕಾನ್ ಒಂದು ಎನ್ ರೀತಿಯದ್ದಾಗಿದೆ ಮತ್ತು ಇದು 6 ಮಿಲಿ ಇವಿ ಅನ್ನು ಹೊಂದಿದೆ ಮತ್ತೊಂದೆಡೆ ಆಕ್ಸಿಜನ್ ಸುಮಾರು 400 ನ್ನು ಹೊಂದಿದೆ ಅದೇ ರೀತಿ ನಾವು II ನೇ ಗುಂಪಿನ ಧಾತುಗಳನ್ನು ನೋಡಬಹುದು ಹಾಗಾಗಿ ನಮ್ಮಲ್ಲಿ ಬೆರಿಲಿಯಮ್ಗೆ 28 ಜಿ಼ಂಕ್ಗೆ 31 ಕ್ಯಾಡ್ಮಿಯಮ್ ಸ್ವಲ್ಪ 35ಕ್ಕಿಂತ ಅಧಿಕ ಮೌಲ್ಯವನ್ನು ಹೊಂದಿದೆ ನಾವು ಸಿಲಿಕಾನ್ ಅನ್ನು ಪಿ ರೀತಿಯ ಸೆಮಿಕಂಡಕ್ಟರ್ ಆಗಿ ಪಡೆಯಬಹುದು ಅದು ಸುಮಾರು 35 ರಷ್ಟಿದೆ ಕಾರ್ಬನ್ 26 ರಷ್ಟಿದೆ ಹಾಗಾಗಿ ಅಶುದ್ಧತೆಯ ಪ್ರಕಾರವನ್ನು ಅವಲಂಬಿಸಿ ಗ್ಯಾಲಿಯಮ್ ಆರ್ಸೆನೈಡ್ ಹೊಂದಿದ್ದರೆ ನಾವು ಎನ್ ರೀತಿಯ ಮತ್ತು ಪಿ ರೀತಿಯ ಎರಡನ್ನೂ ಹೊಂದಬಹುದು ಅದೇ ರೀತಿ ಇತರ II V ಸೆಮಿಕಂಡಕ್ಟೆರ್ಗಳಿಗೆ ಸೂಕ್ತವಾದ ಗುಂಪು II ಅಥವಾ ಗುಂಪು VI ರ ವಸ್ತುಗಳನ್ನು ಆಯ್ಕೆ ಮಾಡುವ ಮೂಲಕ ಮತ್ತೊಮ್ಮೆ ಡೋಪಿಂಗ್ ಮಾಡಬಹುದು ನೀವು ಜಿ಼ಂಕ್ ಆಕ್ಸೈಡ್ ಅಥವಾ ಕ್ಯಾಡ್ಮಿಯಮ್ ಸಲ್ಫೈಡ್ ಅಥವಾ ಕ್ಯಾಡ್ಮಿಯಮ್ ಸೆಲೆನೈಡ್ ನಂತಹ II VIನೇ ಗುಂಪಿನ ಸೆಮಿಕಂಡಕ್ಟರ್ಗಳನ್ನು ಹೊಂದಿದ್ದರೆ ಅದೇ ರೀತಿ ನಾವು ಎನ್ ರೀತಿಯ ಮತ್ತು ಪಿ ರೀತಿಯ ಸೆಮಿಕಂಡಕ್ಟರ್ ಎರಡನ್ನೂ ಪಡೆಯಲು ಸೂಕ್ತ ಡೋಪಂಟ್ಗಳನ್ನು ಆಯ್ಕೆ ಮಾಡಬಹುದು ನಾವು ಇಲ್ಲಿ ಬಹುಪಾಲು ಅದನ್ನೇ ಮಾಡಿದ್ದೇವೆ ಹಾಗಾಗಿ ನಾವು ಸಿಲಿಕಾನ್ ಅಥವಾ ಜರ್ಮೇನಿಯಮ್ ಅಥವಾ ಗ್ಯಾಲಿಯಮ್ ಆರ್ಸೆನೈಡ್ ಬಗ್ಗೆ ಮಾತನಾಡುತ್ತಿದ್ದರೂ ಅದು ಸಾಮಾನ್ಯವಾಗಿ ಈ ವಸ್ತುಗಳು ಸಿಂಗಲ್ ಕ್ರಿಸ್ಟಲ್ ಅನ್ನು ಬಯಸುತ್ತದೆ ನಾವು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಬಗ್ಗೆ ಮಾತನಾಡುತ್ತೇವೆಯೇ ಅಥವಾ ಡೋಪಂಟ್ಗಳನ್ನು ಹೊಂದಿರುವ ಎಕ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ಬಗ್ಗೆ ಮಾತಾನಾಡಲಿನಮಗೆ ಬೇಕಾಗಿರುವುದು ಯಾವುದೇ ಡಿಫೆ಼ಕ್ಟ್ ಇಲ್ಲದ ಆದರ್ಶ ಸಿಂಗಲ್ ಕ್ರಿಸ್ಟಲ್ ನಮಗೆ ಬೇಕಾಗುತ್ತದೆ ಇದಕ್ಕೆ ಕಾರಣ ನೀವು ಪಾಲಿಕ್ರಿಸ್ಟಲಿನ್ ವಸ್ತುವನ್ನು ಹೊಂದಿರುವಾಗ ಅಥವಾ ಅಲ್ಲಿ ಡಿಫೆ಼ಕ್ಟ್ಗಳು ಇದ್ದಲ್ಲಿ ನೀವು ಪಾಲಿಕ್ರಿಸ್ಟಲ್ಗಳನ್ನು ಹೊಂದಿರುವಾಗ ಅಲ್ಲಿ ಯಾವಾಗಲೂ ಅವುಗಳು ಗ್ರೇನ್ ಬೌಂಡರಿಗಳನ್ನು ಹೊಂದಿರುತ್ತವೆ ಗ್ರೇನ್ ಬೌಂಡರಿಗಳು ಡಿಫೆ಼ಕ್ಟ್ದ ಮೂಲವಾಗಿದೆ ಅವುಗಳು ಕಲ್ಮಷಗಳನ್ನು ಹೊಂದಿರಬಹುದುವೆಕೆನ್ಸಿಗಳು ಡಿಸ್ಲೋಕೆಷನ್ಗಳು ಇವೆಲ್ಲವೂ ನಿಮ್ಮ ಕ್ರಿಸ್ಟಲ್ದಲ್ಲಿನ ಡಿಫೆ಼ಕ್ಟ್ಗಳಾಗಿರಬಹುದು ಮತ್ತು ಇವುಗಳು ಈ ರೀತಿಯ ಡಿಫೆ಼ಕ್ಟ್ಗಳನ್ನು ಹೊಂದಿರುವಾಗಲೆಲ್ಲಾ ಇವುಗಳು ಡಿಫೆ಼ಕ್ಟ್ ಸ್ಥಿತಿಯನ್ನು ಹೊಂದಿರುತ್ತವೆ ಅಲ್ಲಿ 2 ವಿಧದ ಡಿಫೆ಼ಕ್ಟ್ಸ್ಥಿತಿಯನ್ನು ಹೊಂದಿದೆ ಒಂದು ಶಾಲ್ಲೋ ಸ್ಥಿತಿಗಳು ಕಂಡಕ್ಷನ್ ಬ್ಯಾಂಡ್ಗೆ ಅಥವಾ ವೇಲೆನ್ಸ್ ಬ್ಯಾಂಡ್ಗೆ ಹತ್ತಿರದಲ್ಲಿವೆ ಆದ್ದರಿಂದ ಅವು ಬ್ಯಾಂಡ್ ತುದಿಗಳಿಗೆ ತುಂಬಾ ಹತ್ತಿರದಲ್ಲಿರುತ್ತವೆ ಮತ್ತು ಅವು ಬ್ಯಾಂಡ್ ತುದಿಗಳಿಗೆ ಹತ್ತಿರದಲ್ಲಿರುವುದರಿಂದ ಅವು ಸುಲಭವಾಗಿ ಕೊಠಡಿಯ ತಾಪಮಾನದಲ್ಲಿ ಅಐನೈಸ಼್ ಆಗುತ್ತದೆ ಆದ್ದರಿಂದ ಶಾಲ್ಲೋ ಸ್ಥಿತಿಗಳು ಹೆಚ್ಚಾಗಿ ಕಂಡಕ್ಷನ್ದ ಮೇಲೆ ಪರಿಣಾಮವನ್ನು ಬೀರುತ್ತವೆ ಕಂಡಕ್ಷನ್ ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಇತರ ರೀತಿಯ ಡಿಫೆ಼ಕ್ಟ್ ಸ್ಥಿತಿಯು ಶಾಲ್ಲೋ ಸ್ಥಿತಿಗಳು ಅಥವಾ ಡೀಪ್ ಸ್ಥಿತಿಗಳು ಆಗಿರಬಹುದು ಆದ್ದರಿಂದ ಶಾಲ್ಲೋ ಸ್ಥಿತಿಗಳು ಬ್ಯಾಂಡ್ ಗ್ಯಾಪ್ದ ಮಧ್ಯದಲ್ಲಿ ಹೆಚ್ಚು ಹತ್ತಿರದಲ್ಲಿವೆ ಅಥವಾ ಅವು ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ನಿಂದ ದೂರದಲ್ಲಿವೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ಆಕ್ಸಿಜನ್ ಹೊಂದಿದ್ದೀರಿ ಅದು ಸರಿಸುಮಾರು 400 ಮಿಲಿ ಎಲೆಕ್ಟ್ರಾನ್ ವೋಲ್ಟ್ಗಳು ಅಥವಾ 0 4 ಎಲೆಕ್ಟ್ರಾನ್ ವೋಲ್ಟ್ಗಳನ್ನು ಹೊಂದಿದ್ದು ಅದು ಕಂಡಕ್ಷನ್ ಬ್ಯಾಂಡ್ದ ಕೆಳಗೆ ಇದೆ ಆದ್ದರಿಂದ ಡೀಪ್ ಸ್ಥಿತಿಗಳು ಗಳು ಬ್ಯಾಂಡ್ ಗ್ಯಾಪ್ ದ ಮಧ್ಯದಲ್ಲಿವೆ ಡೀಪ್ ಸ್ಥಿತಿಗಳು ಮೂಲಭೂತವಾಗಿ ಎಲೆಕ್ಟ್ರಾನ್ ಮತ್ತು ಹೋಲ್ಗಳಿಗೆ ಪಟ್ಟಿಗಳಾಗಿ ಕಾರ್ಯನಿರ್ವಹಿಸಬಹುದು ಆದ್ದರಿಂದ ಅವುಗಳು ಕಂಡಕ್ಷನ್ ಅನ್ನು ಮಾರ್ಪಡಿಸಬಹುದು ವಿಶೇಷವಾಗಿ ನೇರ ಬ್ಯಾಂಡ್ ಗ್ಯಾಪ್ ಸೆಮಿಕಂಡಕ್ಟರ್ಗಳ ಸಂದರ್ಭದಲ್ಲಿ ನಾವು ಆಪ್ಟಿಕಲ್ ಗುಣಧರ್ಮವನ್ನು ನೋಡುತ್ತಿದ್ದೇವೆ ಡೀಪ್ ಸ್ಥಿತಿಗಳು ಈ ಎಲೆಕ್ಟ್ರಾನ್ಗಳು ಮತ್ತು ವೋಲ್ಟ್ಗಳಿಗೆ ಪಟ್ಟಿಗಳಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ನಂತರ ಯಾವುದೇ ಆಪ್ಟಿಕಲ್ ಮರುಸಂಯೋಜನೆಯ ದಕ್ಷತೆಯನ್ನು ಕಡಿಮೆ ಮಾಡಬಹುದು ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ನಲ್ಲಿ ನಾವು ಕಂಡಕ್ಷನ್ ಬಗ್ಗೆ ಅಭ್ಯಸಿಸುವಾಗ ಡಿಫೆ಼ಕ್ಟ್ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ ನಲ್ಲಿ ಫರ್ಮಿ ಲೆವೆಲ್ ಮಟ್ಟದ ಸ್ಥಾನವು ಹೇಗೆ ಬದಲಾವಣೆಯಾಗುತ್ತದೆ ಎಂಬುದನ್ನು ಮುಂದೆ ನೋಡಲಿದ್ದೆವೆ ಆದ್ದರಿಂದನೀವು ಪಿ ಅಥವಾ ಎನ್ ರೀತಿಯ ಡೋಪಂಟ್ಗಳನ್ನು ಹೊಂದಿರುವಾಗ ಇಎಫ್ನ ಸ್ಥಾನವನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ನಮ್ಮಲ್ಲಿ ಎಲೆಕ್ಟ್ರಾನ್ ಮತ್ತು ಹೋಲ್ ಕಾನ್ಸಂಟ್ರೇಷಗಳು ಸರಿಸುಮಾರು ಒಂದೇ ಆಗಿರುತ್ತದೆ ಆದ್ದರಿಂದ ನಾವು ಫರ್ಮಿ ಗಾಗಿ Eg2kT ಸಮೀಕರಣವನ್ನು ಬರೆದಿದ್ದೇವೆ ಆದ್ದರಿಂದ ಇದು ಇಂಟ್ರೈನ್ಸಿಕ ಸೆಮಿಕಂಡಕ್ಟರ್ ಸಂದರ್ಭದಲ್ಲಿ ಅಲ್ಲಿ n p ni ಮಟ್ಟದ ಸ್ಥಾನದಲ್ಲಿ ಇರುತ್ತದೆ ಮತ್ತು ಇಎಫ್ಐ ಗ್ಯಾಪ್ನ ಕೇಂದ್ರಕ್ಕೆ ಬಹಳ ಹತ್ತಿರದಲ್ಲಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದಎನ್ ಸಿ ಮತ್ತು ಎನ್ ವಿ ಒಂದೇ ಆಗಿದ್ದರೆಇಎಫ್ಐ ಕೇವಲ 2 ಕ್ಕಿಂತ ಹೆಚ್ಚಿನ ಇಜಿ ಆಗಿರುತ್ತದೆ ಆದರೆ ಅವು ಒಂದೇ ಆಗಿರದಿದ್ದರೆ ಅದನ್ನು ಗ್ಯಾಪ್ನ ಕೇಂದ್ರದಿಂದ ಸ್ವಲ್ಪ ಸ್ಥಳಾಂತರಿಸಲಾಗುತ್ತದೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಕೇಂದ್ರಕ್ಕೆ ಬಹಳ ಹತ್ತಿರದಲ್ಲಿದೆ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ಎನ್ ಇನ್ನು ಮುಂದೆ ಪಿ ಗೆ ಸಮನಾಗಿರುವುದಿಲ್ಲ ವಾಸ್ತವವಾಗಿ ನಾವು ಎನ್ ವಿಧದ ಸೆಮಿಕಂಡಕ್ಟರ್ ಹೊಂದಿದ್ದರೆ ಎನ್ ಇದು ಪಿ ಗಿಂತ ದೊಡ್ಡದಾಗಿರುವುದನ್ನು ನಾವು ನೋಡುತ್ತೇವೆ ನಮ್ಮಲ್ಲಿ ಪಿ ರೀತಿಯ ಸೆಮಿಕಂಡಕ್ಟರ್ ಇದ್ದರೆ ಪಿ ಇದು ಎನ್ ಗಿಂತ ದೊಡ್ಡದಾಗಿದೆ ಆದ್ದರಿಂದ ಎನ್ ಮತ್ತು ಪಿ ಗಳಲ್ಲಿನ ಈ ವ್ಯತ್ಯಾಸವನ್ನು ಸರಿದೂಗಿಸಲು ಫೆರ್ಮಿ ಮಟ್ಟವು ಮಧ್ಯದಿಂದ ಸ್ಥಳಾಂತರ ಹೊಂದುತ್ತದೆ ಅದನ್ನು ನೋಡಲು ಅಥವಾ ಸ್ಥಳಾಂತರದ ಲೆಕ್ಕಾಚಾರವನ್ನು ಮಾಡಲು ಒಂದು ಮಾರ್ಗವೆಂದರೆ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಸಮೀಕರಣವನ್ನು ಬಳಸಬೇಕು ಆದ್ದರಿಂದ ಎನ್ಡಿ ಡೋನರ್ಸಗಳ ಕಾನ್ಸಂಟ್ರೇಷನ್ದೊಂದಿಗೆ ಎನ್ ರೀತಿಯ ಸೆಮಿಕಂಡಕ್ಟರ್ ದೊಂದಿಗೆ ಪ್ರಾರಂಭಿಸೋಣ ಡೋನರ್ಸ್ಗಳು ಸಂಪೂರ್ಣವಾಗಿ ಅಐನೈಸ಼್ ಆಗಿವೆ ಆದ್ದರಿಂದ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್electron concentration ಡೋನರ್ಸ್ಗಳ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್electron concentrationದಂತಯೇ ಇರುತ್ತದೆ ಇದನ್ನು ನಾವು Nc exp kT ಎಂದು ಬರೆಯಬಹುದು ಆದ್ದರಿಂದ ನಾವು 1 ಮತ್ತು 2 ರಿಂದ ಪ್ರಾರಂಭಿಸುತ್ತೇವೆ ಮತ್ತು ನಂತರ ನಾವು 1 ಮತ್ತು 2 ಅನ್ನು ವಿಭಜಿಸುತ್ತೇವೆ ಮತ್ತು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ದಲ್ಲಿ ಫೆರ್ಮಿ ಮಟ್ಟದ ಸ್ಥಾನಕ್ಕೆ ಸಂಬಂಧಿಸಿದಂತೆ ಎಕ್ಸ್ಟ್ರೈನ್ಸಿಕ್ ಎನ್ ರೀತಿಯ ಸೆಮಿಕಂಡಕ್ಟರ್ನಲ್ಲಿ ಫೆರ್ಮಿ ಮಟ್ಟದ ಸ್ಥಾನಕ್ಕಾಗಿ ಸಮೀಕರಣವನ್ನು ಪಡೆಯಲು ನಿಯಮಗಳನ್ನು ಮರುಹೊಂದಿಸಬೇಕಾಗುತ್ತದೆ ಪಿ ಮಾದರಿಯ ವಸ್ತುಗಳಿಗೆ ಇದೇ ರೀತಿಯ ಸಮೀಕರಣವನ್ನು ಬರೆಯಬಹುದು ಆದ್ದರಿಂದ ನೀವು ಇಎಫ್ಪಿ ಇಎಫ್ಐ ಅಂದರೆ kTlnNANi ಆದ್ದರಿಂದ ಇದೇ ರೀತಿಯ ಸಮೀಕರಣದ ಎನ್ ಪ್ರಕಾರದಲ್ಲಿ ನಾವು ಡೋನರ್ ಗಳ ಕಾನ್ಸಂಟ್ರೇಷನ್ ನ್ನು ಹೊಂದಿದ್ದೇವೆ ಪಿ ಪ್ರಕಾರದಲ್ಲಿ ನೀವು ಅಕ್ಸೆಪ್ಟರ್ ಕಾನ್ಸಂಟ್ರೇಷನ್Acceptor concentrationಹೊಂದಿರುತ್ತೀರಿ ಮತ್ತು ಇಲ್ಲಿ ಋಣಾತ್ಮಕ ಚಿಹ್ನೆ ಇದೆ ಆದ್ದರಿಂದ ಫೆರ್ಮಿ ಮಟ್ಟವು ಎಲ್ಲಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಕೆಲವು ಸಂಖ್ಯೆಗಳನ್ನು ರೂಪಿಸೋಣ ಆದ್ದರಿಂದ ನಾವು ಎನ್ ಡಿ ಯೊಂದಿಗೆ ಎನ್ ರೀತಿಯ ಸಿಲಿಕಾನ್ ತೆಗೆದುಕೊಳ್ಳೋಣ 1015 cm 3 ಕೊಠಡಿಯ ತಾಪಮಾನದಲ್ಲಿ ಸಿಲಿಕಾನ್ ಇಜಿನ ಬ್ಯಾಂಡ್ ಗ್ಯಾಪ್1 10 ಎಲೆಕ್ಟ್ರಾನ್ ವೋಲ್ಟ್ಗಳು ಎಂದು ನಮಗೆ ತಿಳಿದಿದೆ ಸರಳತೆಗಾಗಿ ನಾವು ಎನ್ ಸಿ ಎನ್ ವಿ ಎಂದು ಹೇಳೋಣ ಸರಳತೆಗಾಗಿ ನಾವು ಎನ್ ಸಿ ಎನ್ ವಿ ಎಂದು ಹೇಳೋಣ ಆದ್ದರಿಂದ ಫೆರ್ಮಿ ಮಟ್ಟವು ಇಎಫ್ಐ ಯ ಅಂತರ್ ಸ್ಥಾನವು ಕೇವಲ 2 ಕ್ಕಿಂತ ಹೆಚ್ಚು ಇಜಿ ಇದು 0 55 ಎಲೆಕ್ಟ್ರಾನ್ ವೋಲ್ಟ್ ಎಂದು ನಮಗೆ ತಿಳಿದಿದೆ ಈಗ ಕೊಠಡಿಯ ತಾಪಮಾನದಲ್ಲಿ ಎಲ್ಲಾ ಡೋನರ್ ಪರಮಾಣುಗಳು ಅಯನೈಸ಼್ ಆಗಿವೆ ಆದ್ದರಿಂದ nND 1015 cm 3 ಆಗಿದೆ ನಾವು ಈಗ ಬರೆದ ಸೂತ್ರವನ್ನು ಬಳಸುತ್ತೇವೆ ಆದ್ದರಿಂದ EFn EFi ಎಂದರೆ kT ln NDNi ಆಗಿರುತ್ತದೆ ಸಿಲಿಕಾನ್ ಸಂದರ್ಭದಲ್ಲಿ ಎನ್ ಐ ಸುಮಾರು 1010 ಮೌಲ್ಯವನ್ನು ಹೊಂದಿದೆ ಈ ಸಂಖ್ಯೆಗಳನ್ನು ಸಮೀಕರಣದಲ್ಲಿ ತುಂಬುವುದರಿಂದ ಇದು ನಿಮಗೆ ಸುಮಾರು 0 30 ಎಲೆಕ್ಟ್ರಾನ್ ವೋಲ್ಟ್ಗಳ ಮೌಲ್ಯವನ್ನು ನೀಡುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ EFn ಎಂದರೆ EFi 0 30 ಎಲೆಕ್ಟ್ರಾನ್ ವೋಲ್ಟ್ ಇದು 0 550 30 85 ಆಗುತ್ತದೆ ಎನ್ ರೀತಿಯ ಅಶುದ್ಧತೆಯನ್ನು ಸೇರಿಸುವುದರಿಂದ ಅಥವಾ ಡೋನರ್ಸ ಗಳನ್ನು ಸೇರಿಸುವುದರಿಂದ ಇಂಟ್ರೈನ್ಸಿಕ್ ಮಟ್ಟಕ್ಕಿಂತ ಮೇಲೆ ಫೆರ್ಮಿ ಮಟ್ಟವನ್ನು ಬದಲಾಯಿಸುತ್ತದೆ ನೀವು ಇದನ್ನು ಬ್ಯಾಂಡ್ ಗ್ಯಾಪ್ ಅನ್ನು ರೇಖಾಚಿತ್ರದಲ್ಲಿ ಬರೆದರೆ ಇದು ವೇಲೆನ್ಸ್ ಬ್ಯಾಂಡ್ ಇದು ಕಂಡಕ್ಷನ್ ಬ್ಯಾಂಡ್ ಮತ್ತು ಇದು ಬ್ಯಾಂಡ್ ಗ್ಯಾಪ್ ಆಗಿದೆ ಆದ್ದರಿಂದ ಇದು 1 10 ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ EFi ಮಧ್ಯದಲ್ಲಿದೆ ಆದ್ದರಿಂದ ಇದು 0 55 ಆಗಿದೆ ಆದ್ದರಿಂದ ನೀವು ಎನ್ ರೀತಿಯ ಅಶುದ್ಧತೆಯನ್ನು ಸೇರಿಸಿದ್ದೀರಿ ಇದು ಇಡಿ ಡೋನರ್ಸ್ ಮಟ್ಟವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಈ ಡೋನರ್ಸ್ ಮಟ್ಟಗಳು ನಿಮ್ಮ ಕಂಡಕ್ಷನ್ ಬ್ಯಾಂಡ್ಗೆ ಬಹಳ ಹತ್ತಿರದಲ್ಲಿವೆ ಕೊಠಡಿಯ ತಾಪಮಾನದಲ್ಲಿ ಎಲ್ಲಾ ಡೊನರ್ಸಗಳನ್ನು ಅಐನೈಸ಼್ ಆಗಿವೆ ಮತ್ತು ಈಗ ಇರುವುದು ಫೆರ್ಮಿ ಮಟ್ಟವು ಇಎಫ್ಎನ್ ಇಂಟ್ರೈನ್ಸಿಕ್ ಮಟ್ಟಕ್ಕಿಂತ ಮೇಲೆ ಇದೆ ಆದರೆ ಡೊನರ್ ಮಟ್ಟಕ್ಕಿಂತ ಕೆಳಗಿದೆ ಪಿ ರೀತಿಯ ಸೆಮಿಕಂಡಕ್ಟರ್ ಸಂದರ್ಭದಲ್ಲಿ ನಾವು ಎನ್ಎ ಹೊಂದಿರುವ ಪರಿಸ್ಥಿತಿಯನ್ನು ರೂಪಿಸೋಣ ಆದ್ದರಿಂದ ಇದು ಪಿ ರೀತಿಯದ್ದಾಗಿದ್ದುಸದ್ಯ 1015 ದಿಂದ ನಿರ್ಬಂಧಿಸಿರಿ ಈಗ ಎಲೆಕ್ಟ್ರಾನ್ಗಳ ಬದಲಿಗೆ ಹೋಲ್ಗಳನ್ನು ಪಡೆಯಲಾಗಿದೆ ಆದ್ದರಿಂದ ಹೋಲ್ಗಳ ಕಾನ್ಸಂಟ್ರೇಷನ್1015 ಆಗಿದೆ ಮತ್ತು ಸಮೀಕರಣವು EFp EFi kT ಆಗುತ್ತದೆ 0 30 ಎಲೆಕ್ಟ್ರಾನ್ ವೋಲ್ಟ್ಗಳು ಅಥವಾ ಇಎಫ್ಪಿ 0 55 0 3 0 ಆದ್ದರಿಂದ ಪಿ ರೀತಿಯ ಸೆಮಿಕಂಡಕ್ಟರ್ನ ಸಂದರ್ಭದಲ್ಲಿ ಫೆರ್ಮಿ ಮಟ್ಟವನ್ನು ಇಂಟ್ರೈನ್ಸಿಕ್ ಮಟ್ಟಕ್ಕಿಂತ ಕೆಳಗೆ ಇದೆ ಆದ್ದರಿಂದ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಪ್ರಕಾರವನ್ನು ಅವಲಂಬಿಸಿ ನೀವು ಫೆರ್ಮಿ ಮಟ್ಟವನ್ನು ಮೇಲೆಕ್ಕೆರಿಸಬಹುದು ಅಥವಾ ಹೆಚ್ಚು ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದರೆ ಕಂಡಕ್ಷನ್ ಬ್ಯಾಂಡ್ನ ಮಟ್ಟವು ಮೇಲಕ್ಕೆ ಎರುತ್ತದೆ ಅದು ಹೆಚ್ಚು ಹೋಲ್ ಗಳನ್ನು ಹೊಂದಿದ್ದರೆ ವೇಲೆನ್ಸ್ ಬ್ಯಾಂಡ್ ಕೆಳ ಸ್ಥಾನಕ್ಕೆ ಬದಲಾಗುತ್ತದೆ ಆದ್ದರಿಂದ ನೀವು ಇಲ್ಲಿಯವರೆಗೆ ಕೊಠಡಿಯ ತಾಪಮಾನದಲ್ಲಿ ಎಕ್ಸ್ಟೈನ್ಸಿಕ್ ಸೆಮಿಕಂಡಕ್ಟರ್ಗಾಗಿ ಈ ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡಲಾಗಿದೆ ಡೊನರ್ಸಗಳು ಅಥವಾ ಅಕ್ಸೆಪ್ಟರ್Acceptor ಯಾವುದಾದರು ಇರಲಿ ಅಲ್ಲಿ ಎಲ್ಲಾ ಡೋಪಂಟ್ಗಳು ಅಯನೈಸ಼್ ಆಗಿವೆ ಆದ್ದರಿಂದ ನಾವು ಮಾಡಲಿರುವ ಮುಂದಿನ ಕೆಲಸವೆಂದರೆ ಡೋಪಂಟ್ ಕಾನ್ಸಂಟ್ರೇಷನ್ ಅಥವಾ ಕ್ಯಾರಿಯರ್ ಕಾನ್ಸಂಟ್ರೇಷನ್ ತಾಪಮಾನದೊಂದಿಗೆ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೋಡುವುದಾಗಿದೆ ಆದ್ದರಿಂದ ನಾವು ಹೆಚ್ಚಿನ ಕ್ಯಾರಿಯರ್ ಕಾನ್ಸಂಟ್ರೇಷನ್ದ ಮೇಲೆ ತಾಪಮಾನ ಅವಲಂಬನೆಯನ್ನು ನೋಡಲು ಬಯಸುತ್ತೇವೆ ಆದ್ದರಿಂದಅದು ಎನ್ ರೀತಿಯದ್ದಾಗಿದ್ದರೆ ಎನ್ ನ ತಾಪಮಾನದ ಮೇಲೆ ಅವಲಂಬಿತವಾಗಿದೆ ಅಥವಾ ಇದು ಪಿ ರೀತಿಯದ್ದಾಗಿದ್ದರೆ ಪಿನ ತಾಪಮಾನದ ಮೇಲೆ ಅವಲಂಬನೆಯಾಗಿದೆ ಸರಳತೆಗಾಗಿ ನಾವು ಎನ್ ರೀತಿಯ ಉದಾಹರಣೆಯನ್ನು ಮಾತ್ರ ನೋಡಲಿದ್ದೇವೆ ಆದರೆ ಅದಕ್ಕಾಗಿ ನಾವು ಯಾವುದೇ ವಾದಗಳನ್ನು ಬಳಸುತ್ತೇವೆಯೋ ಅದನ್ನು ನಾವು ಪಿ ರೀತಿಯ ಸೆಮಿಕಂಡಕ್ಟರ್ಗೆ ಬಳಸಬಹುದು ನೀವು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಹೊಂದಿದ್ದರೆ ಇದು ಹೇಗೆ ಭಿನ್ನವಾಗಿರುತ್ತದೆ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ನಲ್ಲಿ ನಮಗೆ ಯಾವುದೇ ಡೋಪಂಟ್ಗಳಿಲ್ಲ ಆದ್ದರಿಂದಕ್ಯಾರಿಯರ್ ಕಾನ್ಸಂಟ್ರೇಷನ್ n p ni ಇದು √❑ಆಗಿತ್ತು ಆದ್ದರಿಂದ ನೀವು ಲಾಗ್ ಕ್ಯಾರಿಯರ್ ಕಾನ್ಸಂಟ್ರೇಷನ್ಗೆ ಪ್ರತಿಯಾಗಿ 1 ಒವರ್ ಟಿ1T ಗ್ರಾಫ್ ನ್ನು ಬರೆದರೆಎನ್ ಸಿ ಮತ್ತು ಎನ್ ವಿ ತಾಪಮಾನದೊಂದಿಗೆ ಸ್ವತಂತ್ರವೆಂದು ನೀವು ಊಹಿಸುವವರೆಗೆ ಇದು ಸರಿಸುಮಾರು ಸರಳ ರೇಖೆಯಲ್ಲಿರುತ್ತದೆ ಈ ಗ್ರಾಫ್ ನಿಮಗೆ ಸರಳರೇಖೆಯಲ್ಲಿರುವ ಸ್ಲೋಪ್ ಇಜಿ ಒವರ್ 2 ಕೆEg2k ಆಗಿದೆ ಈ ಪರಿಸ್ಥಿತಿಯು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಎಕ್ಸ್ಟ್ರೈನ್ಸಿಕ್ ಸೆಮಿಕಂಡಕ್ಟರ್ದಂತಯೆ ಆಗತ್ತದೆ ಅಗ ಅದು ಮತ್ತೆ ಎನ್ ರೀತಿಯದ್ದಾಗಿದೆ ನೀವು ಮೂಲಭೂತವಾಗಿ ಎಲೆಕ್ಟ್ರಾನ್ಗಳ 2 ಮೂಲಗಳನ್ನು ಹೊಂದಿದ್ದೀರಿ ನೀವು ಡೊನರ್ ಮಟ್ಟದಿಂದ ಎಲೆಕ್ಟ್ರಾನ್ಗಳನ್ನು ಪಡೆಯಬಹುದು ಡೊನರ್ಸ್ ಪರಮಾಣುಗಳು ಸಿಲಿಕಾನ್ಗಿಂತ 1 ಹೆಚ್ಚು ಎಲೆಕ್ಟ್ರಾನ್ ಹೊಂದಿರುತ್ತವೆ ಎಂಬುದನ್ನು ನೆನಪಿಡಿ ಅದಕ್ಕಾಗಿಯೇ ಇದು ಎನ್ ರೀತಿಯದ್ದಾಗಿದೆ ಆದ್ದರಿಂದ ನೀವು ಡೊನರ್ ಮಟ್ಟದಿಂದ ಎಲೆಕ್ಟ್ರಾನ್ಗಳನ್ನು ಪಡೆಯಬಹುದು ಮತ್ತು ನೀವು ವೇಲೆನ್ಸ್ ಬ್ಯಾಂಡ್ ನಿಂದ ಎಲೆಕ್ಟ್ರಾನ್ಗಳನ್ನು ಸಹ ಪಡೆಯಬಹುದು ಆದ್ದರಿಂದ ನೀವು ಈ 2 ಮೂಲಗಳನ್ನು ಹೊಂದಿರುವುದು ಕಾರಣವಾಗಿದೆ ಎನ್ ನ ಮೌಲ್ಯವು ತಾಪಮಾನದೊಂದಿಗೆ ಹೇಗೆ ಬದಲಾಗುತ್ತದೆ ಎಂಬುದರ ಆಧಾರದ ಮೇಲೆ ವಿಭಿನ್ನ ವರ್ತನೆಗಳನ್ನು ಹೊಂದಿರುತ್ತವೆ ಅದಕ್ಕಾಗಿ ನಾವು ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡಲಿದ್ದೇವೆ ಆದ್ದರಿಂದ ಮೊದಲ ಪ್ರಕರಣದಲ್ಲಿ ಸೆಮಿಕಂಡಕ್ಟರ್ ಅನ್ನು ನಿಖರವಾಗಿ 0 ಕೆಲ್ವಿನ್ನಲ್ಲಿ ನೋಡೋಣ ಈ ಸಂದರ್ಭದಲ್ಲಿ ನೀವು 0 ಕೆಲ್ವಿನ್ನಲ್ಲಿ ಎನ್ ರೀತಿಯ ಸೆಮಿಕಂಡಕ್ಟರ್ಗಳನ್ನು ಹೊಂದಿದ್ದೀರಿ ಅಲ್ಲಿ ಯಾವುದೇ ಅಯನೈಸ಼್ಆದ ಕ್ಯಾರಿಯರ್ಗಳು ಇಲ್ಲ ಇಲ್ಲಿ ತುಂಬಿರುವ ವೇಲೆನ್ಸ್ ಬ್ಯಾಂಡ್ಗಳು ಇವೆ ಮತ್ತು ಖಾಲಿ ಇರುವ ಕಂಡಕ್ಷನ್ ಬ್ಯಾಂಡ್ಗಳು ಇವೆ ಮತ್ತು ಡೊನರ್ಗಳ ಮಟ್ಟವು ಸಹ ಕೂಡ ಇದೆ ಏಕೆಂದರೆ ಅದು ಎನ್ ರೀತಿಯದ್ದಾಗಿದೆ ಮತ್ತು ಅದು ಕೂಡ ತುಂಬಿದೆ ಆದ್ದರಿಂದ ಇದು ಕಂಡಕ್ಷನ್ ಬ್ಯಾಂಡ್conduction band ಇದು ತುಂಬಿದೆ ಇದು ವೇಲೆನ್ಸ್ ಬ್ಯಾಂಡ್ ಇದು ಖಾಲಿಯಾಗಿದೆ ಮತ್ತು ಇವು ಡೊನರ್ಗಳ ಮಟ್ಟಗಳಾಗಿವೆ ಡೊನರ್ಗಳ ಮಟ್ಟಗಳು ಕಂಡಕ್ಷನ್ ಬ್ಯಾಂಡ್conduction bandಗೆ ಬಹಳ ಹತ್ತಿರದಲ್ಲಿವೆ ಅವುಗಳು ಕಂಡಕ್ಷನ್ ಬ್ಯಾಂಡ್ಗೆ ಹತ್ತಿರವಾಗಿವೆ ಎಂಬ ಅಂಶವನ್ನು ತೋರಿಸಲು ನಾನು ವ್ಯತ್ಯಾಸವನ್ನು ಉತ್ಪ್ರೇಕ್ಷಿಸುತ್ತಿದ್ದೇನೆ ನಾವು ರೇಖಾಚಿತ್ರದ ಈ ಭಾಗವನ್ನು ವಿಸ್ತರಿಸಬಹುದು ಇದರಿಂದ ಈಗ ನಾನು ಕಂಡಕ್ಷನ್ ಬ್ಯಾಂಡ್ ಹಾಗು ಡೊನರ್ ಮಟ್ಟವನ್ನು ಬರೆಯುತ್ತೇನೆ 0 ಕೆಲ್ವಿನ್ಗೆ ಸಮನಾದ ತಾಪಮಾನದಲ್ಲಿ ಮತ್ತು ಅತ್ಯಂತ ಹತ್ತಿರದ ತಾಪಮಾನದಲ್ಲಿ ನೀವು ವೇಲೆನ್ಸ್ ಬ್ಯಾಂಡ್ನಿಂದ ಅತ್ಯಲ್ಪ ಸಂಖ್ಯೆಯ ಎಲೆಕ್ಟ್ರಾನ್ಗಳನ್ನು ಪಡೆಯಲಿದ್ದೀರಿ ಆದ್ದರಿಂದ ನಾವು ವೇಲೆನ್ಸ್ ಬ್ಯಾಂಡ್ ಅನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬಹುದು ಮತ್ತು ಇದನ್ನು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಎಂದು ಭಾವಿಸಬಹುದು ಆದ್ದರಿಂದ ನಾನು ಈ ಇಂಟ್ರೈನ್ಸಿಕ್ಗಳನ್ನು ಆವರಣದಲ್ಲಿ ಬರೆಯುತ್ತೇನೆ ಡೊನರ್ ಮಟ್ಟವು ನಿಮ್ಮ ವೇಲೆನ್ಸ್ ಬ್ಯಾಂಡ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಕಂಡಕ್ಷನ್ ಬ್ಯಾಂಡ್ಕೂಡ ಸಿಲಿಕಾನ್ನ ಕಂಡಕ್ಷನ್ ಬ್ಯಾಂಡ್ ಆಗಿರುತ್ತದೆ ಹಾಗಾಗಿ ನಾನು ಇಲ್ಲಿಯವರೆಗೆ ಮಾಡಿರುವ ಈ ಭಾಗವನ್ನು ಇಲ್ಲಿಗೆ ವಿಸ್ತರಿಸುತ್ತೇನೆ ಮತ್ತು ಅದನ್ನು ಡೊನರ್ಗಳ ಮಟ್ಟವು ವೇಲೆನ್ಸ್ ಬ್ಯಾಂಡ್ ಎಂದು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್Intrinsic semiconductorಗಳಲ್ಲಿ ತೆಗೆದುಕೊಳ್ಳುವುದು ಮತ್ತು ಸಿಲಿಕಾನ್ನ ಕಂಡಕ್ಷನ ಬ್ಯಾಂಡ್ ಸಿಬಿ ಆಗಿರುತ್ತದೆ 0 ಕೆಲ್ವಿನ್ನಲ್ಲಿ ನೀವು ಸಂಪೂರ್ಣವಾಗಿ ತುಂಬಿರುವ ಡೊನರ್ಗಳ ಮಟ್ಟವನ್ನು ಹೊಂದಿದ್ದೀರಿ ಇಲ್ಲಿ ಒಂದು ಕಂಡಕ್ಷನ್ ಬ್ಯಾಂಡ್ ಖಾಲಿಯಾಗಿದೆ ಮತ್ತು ನಂತರ ಫೆರ್ಮಿ ಮಟ್ಟವನ್ನು ಕಂಡಕ್ಷನ್ ಬ್ಯಾಂಡ್ ಮತ್ತು ಡೊನರ್ಗಳ ಮಟ್ಟದ ನಡುವೆ ಇರುತ್ತವೆ ಈಗ ನೀವು ತಾಪಮಾನವನ್ನು ಶೂನ್ಯ ಕೆಲ್ವಿನ್ನಿಂದ ಹೆಚ್ಚಿಸಲು ಆರಂಭಿಸಿದರೆ ಎಲೆಕ್ಟ್ರಾನ್ಗಳು ಡೊನರ್ಗಳ ಮಟ್ಟದಿಂದ ಕಂಡಕ್ಷನ್ ಬ್ಯಾಂಡ್ಗೆ ಉದ್ರಕ್ತವಾಗುತ್ತವೆ ಮತ್ತೊಮ್ಮೆ ನೀವು ತಾಪಮಾನವನ್ನು ಸಾಕಷ್ಟು ಕಡಿಮೆ ಮಾಡಿದರೆ ಸಿಲಿಕಾನ್ದ ವೇಲೆನ್ಸ್ ಬ್ಯಾಂಡ್ನಿಂದ ಯಾವುದೇ ಕೊಡುಗೆಯನ್ನು ನೀವು ನಿರ್ಲಕ್ಷಿಸಬಹುದು ಆದ್ದರಿಂದ ನಾವು ಇದನ್ನು ಇನ್ನೂ ಕೆಲವು ತಾಪಮಾನದವರೆಗೂ ಮಾಡುತ್ತೇವೆ ಅದನ್ನು ನಾವು ಟಿಎಸ್ ಅಥವಾ ಸಂತ್ರಪ್ತ ತಾಪಮಾನ ಎಂದು ಕರೆಯುತ್ತೇವೆ ಆದ್ದರಿಂದ ತಾಪಮಾನವು 0 ಕೆಲ್ವಿನ್ಗಿಂತ ಹೆಚ್ಚಾಗಿದೆಆದರೆ ಇದು ಟಿಎಸ್ ಎಂಬ ನಿರ್ದಿಷ್ಟ ತಾಪಮಾನಕ್ಕಿಂತ ಕೆಳಗಿದೆನಾವು ಟಿಎಸ್ ಅನ್ನು ಸಂತ್ರಪ್ತ ತಾಪಮಾನ ಎಂದು ವ್ಯಾಖ್ಯಾನಿಸಲಿದ್ದೇವೆ ಈ ನಿರ್ದಿಷ್ಟ ನಿಬಂಧನೆಗಳಲ್ಲಿ ನಾವು ಡೊನರ್ ಮಟ್ಟದಿಂದ ಎಲೆಕ್ಟ್ರಾನ್ಗಳನ್ನು ಕಂಡಕ್ಷನ್ ಬ್ಯಾಂಡ್ಗೆ ಅಯನೈಸ಼್ಆಗುತ್ತವೆ ಎಲ್ಲಾ ಡೊನರ್ ಪರಮಾಣುಗಳು ಅಯನೈಸ಼್ ಆಗುವವರೆಗೂ ಈ ಪ್ರಕ್ರಿಯೆಯು ನಡೆಯುತ್ತದೆ ಆದ್ದರಿಂದ ಡೊನರ್ಗಳು ಪ್ರತಿಶತ 90 ರಷ್ಟು ಅಯನೈಸ಼್ ಆಗುವ ತಾಪಮಾನಮಾನವನ್ನು ಸಂತ್ರಪ್ತ ತಾಪಮಾನ ಎಂದು ವ್ಯಾಖ್ಯಾನಿಸಲಾಗಿದೆ ಕೆಲವು ಪುಸ್ತಕಗಳಲ್ಲಿ ನಮಗೆ ಪ್ರತಿಶತ 99 ಅಯನೈಸ಼್ ಆಗುವುದನ್ನು ಸಂತ್ರಪ್ತ ತಾಪಮಾನ ಎಂದು ವ್ಯಾಖ್ಯಾನವನ್ನು ನೀಡುತ್ತವೆ ಆದರೆ ನಾವು ಇಲ್ಲಿ ಡೊನರ್ಗಳು ಪ್ರತಿಶತ 90 ಇರುವುದನ್ನು ನಾವು ಇಲ್ಲಿ ವ್ಯಾಖ್ಯಾನಿಸಿದ್ದೇವೆ ಟಿಎಸ್ನ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ನಾವು ಎಲೆಕ್ಟ್ರಾನ್ ಕಾನ್ಸಂಟ್ರೆಷನ್electron concentrationದ ಸಮೀಕರಣವನ್ನು ನೋಡುತ್ತೇವೆ ಡೊನರ್ಗಳ ಮಟ್ಟವು ಈ ವೇಲೆನ್ಸ್ ಬ್ಯಾಂಡ್ ಆಗಿರುವುದರಿಂದ ನಾವು ಈ ವಸ್ತುವನ್ನು ಇಂಟ್ರೈನ್ಸಿಕ್ ವಸ್ತುವಾಗಿ ಪರಿಗಣಿಸುತ್ತೇವೆ ಈ ಪ್ರಕರಣದಲ್ಲಿ ಎನ್ ಇದು ಎನ್ ಸಿಯ ಅರ್ಧ ಆಗಿದೆ ಎನ್ವಿ ಬದಲಿಗೆ ನೀವು ಎನ್ ಡಿ ಅನ್ನು ಹೊಂದಿರುತ್ತೀರಿ ED2kT ಡೊನರ್ ಕಾನ್ಸಂಟ್ರೆಷನ್ ಆಗಿದೆ ಡೊನರ್ಗಳು ಸ್ಥಾನಿಕ ಮಟ್ಟದಲ್ಲಿರುವುದರಿಂದಾಗಿ ಇಲ್ಲಿ 12 ಮೌಲ್ಯವು ಇದೆ ಆದ್ದರಿಂದ ಅವುಗಳು ಒಂದು ಎಲೆಕ್ಟ್ರಾನ್ ಅನ್ನು ಮಾತ್ರ ಪಡೆಯುತ್ತವೆ ಒಂದು ಸಾಮಾನ್ಯ ಬ್ಯಾಂಡ್ 2 ಎಲೆಕ್ಟ್ರಾನ್ಗಳ ವಿರುದ್ಧವಾದ ಸ್ಪಿನ್ಗಳನ್ನು ಹೊಂದಿರಬಹುದು ಏಕೆಂದರೆ ಡೊನರ್ಗಳು ಸ್ಥಳೀಯ ಮಟ್ಟದಲ್ಲಿವೆ ಅವುಗಳು ಒಂದು ಎಲೆಕ್ಟ್ರಾನ್ ಅನ್ನು ಮಾತ್ರ ಪಡೆಯುತ್ತವೆ ಆದ್ದರಿಂದಇಲ್ಲಿ 12 ಮೌಲ್ಯವು ಇದೆ ಆದ್ದರಿಂದ ನಾವು ಇದನ್ನು ಇಂಟ್ರೈನ್ಸಿಕ್ ಎಂದು ಪರಿಗಣಿಸಿದರೆ ಇಸಿ ಕಂಡಕ್ಷನ್ ಬ್ಯಾಂಡ್ ಮತ್ತು ಡೊನರ್ ವೇಲೆನ್ಸ್ ಬ್ಯಾಂಡ್ ಆಗಿರುತ್ತದೆ ಮತ್ತು ಸಂತ್ರಪ್ತ ತಾಪಮಾನದಲ್ಲಿ ಎನ್ ಇದು ND ಯ 90 ರಷ್ಟು ಆಗಿದೆ ನಾವು ಈ ಮೌಲ್ಯವನ್ನು ಈ ಸಮೀಕರಣದಲ್ಲಿ ತುಂಬಿದಾಗ ಮತ್ತು ಈ ಸಮೀಕರಣದಿಂದ ಟಿಎಸ್ ಬೆಲೆಯನ್ನು ಕಂಡುಹಿಡಿಯಬಹುದು ಮತ್ತು ನಾವು ಈ ಲೆಕ್ಕಾಚಾರವನ್ನು ಮಾಡಿದರೆ ನಾವು ಟಿಎಸ್ ನ ಮೌಲ್ಯವು ಸರಿಸುಮಾರು 32ಕೆಲ್ವಿನ್ನ್ನು ಪಡೆಯುತ್ತೇವೆ ಆದ್ದರಿಂದ ಎನ್ ಸಿಯು ತಾಪಮಾನದ ಮೇಲೆ ಅವಲಂಬಿತವಾಗಿಲ್ಲವೆಂದು ಊಹಿಸುತ್ತೆವೆ ನಾವು ಎನ್ಸಿಯ ಬೆಲೆಯು ತಾಪಮಾನದ ಮೇಲೆ ಅವಲಂಬನೆಯಾಗಿದೆ ಎಂದು ತೆಗೆದುಕೊಂಡರೆ ಟಿಎಸ್ದ ಬೆಲೆ ಸುಮಾರು 60 ಕೆಲ್ವಿನ್ಗಳನ್ನು ಪಡೆಯುತ್ತವೆ ಆದರೆ ಯಾವುದೇ ರೀತಿಯಲ್ಲಿ ಈ ಲೆಕ್ಕಾಚಾರವನ್ನು ಮಾಡಿದರೂ ಇದರ ಬೆಲೆಯು ಕೊಠಡಿಯ ತಾಪಮಾನಕ್ಕಿಂತ ಕಡಿಮೆ ಇದೆ ಅದು ಸುಮಾರು 300 ಕೆಲ್ವಿನ್ ಇದೆ ಇದರ ಅರ್ಥವೇನೆಂದರೆ ಸಿಲಿಕಾನ್ ವಿಷಯದಲ್ಲಿ ತುಲನಾತ್ಮಕವಾಗಿ ಕಡಿಮೆ ತಾಪಮಾನದಲ್ಲಿ ಡೊನರ್ ಗಳು ಸಂಪೂರ್ಣವಾಗಿ ಅಯನೈಸ಼್ ಪರಿಸ್ಥಿತಿಯನ್ನು ಹೊಂದಿವೆ ಆದ್ದರಿಂದ ನಾವು ವೇಲೆನ್ಸ್ ಬ್ಯಾಂಡ್ನಿಂದ ಬರುವ ಎಲ್ಲಾ ಎಲೆಕ್ಟ್ರಾನ್ಗಳನ್ನು ನಿರ್ಲಕ್ಷಿಸುತ್ತೇವೆ ನಾವು 0 ಕೆಲ್ವಿನ್ಗಿಂತ ಹೆಚ್ಚು ತಾಪಮಾನಕ್ಕೆ ಹೋದಂತೆ ಎಲೆಕ್ಟ್ರಾನ್ಗಳು ಡೊನರ್ಗಳ ಮಟ್ಟದಿಂದ ಅಯನೈಸ಼್ ಆಗುತ್ತವೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಸಂತ್ರಪ್ತ ತಾಪಮಾನಕ್ಕಿಂತ ಹೆಚ್ಚಿನ ತಾಪಮಾನದಲ್ಲಿ ಎಲ್ಲಾ ಡೊನರ್ ಪರಮಾಣುಗಳು ಅಯನೈಸ಼್ ಆಗಿವೆ ಆದ್ದರಿಂದ ಎನ್ ಅಂದರೆ ಎನ್ ಡಿ ಮತ್ತು ಪಿಯು ni2n ಆಗಿರುತ್ತದೆ ಈಗ ನೀವು ತಾಪಮಾನವನ್ನು ಮತ್ತಷ್ಟು ಹೆಚ್ಚಿಸುತ್ತಿದ್ದರೆ ವೇಲೆನ್ಸ್ ಬ್ಯಾಂಡ್ನಿಂದ ಇಲೆಕ್ಟ್ರಾನ್ಗಳು ಅಯನೈಸ಼್ ಆಗಲು ಆರಂಭಿಸಿದಾಗ ಒಂದು ಹಂತವನ್ನು ತಲುಪುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಸೆಮಿಕಂಡಕ್ಟರ್ ಈಗ ಒಂದು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ಆಗಿ ವರ್ತಿಸುತ್ತದೆ ಮತ್ತು ನಾವು ಈ ತಾಪಮಾನವನ್ನು ಟಿಐ ಎಂದು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ನಾವು ಟಿಐ ಅನ್ನು n 1 1 Nd ಆಗಿರುವ ತಾಪಮಾನ ಎಂದು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಈಗ ಸಿಲಿಕಾನ್ನ ವೇಲೆನ್ಸ್ ಬ್ಯಾಂಡ್ನಿಂದ ಬರುವ ಹೆಚ್ಚುವರಿ ಕ್ವಾರಿಯರ್carrierಗಳನ್ನು ಹೊಂದಲಾಗಿದೆ ಮತ್ತು ಇದು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ನ್ನು ರೂಪಿಸುತ್ತದೆ ಆದ್ದರಿಂದ ನಾವು ಎರಡು ತಾಪಮಾನ ಟಿಎಸ್ ಮತ್ತು ಟಿಐಗಳನ್ನು ಹೊಂದಿದ್ದೇವೆ ಆದ್ದರಿಂದ ಟಿಎಸ್ 0 9 Nd ಟಿ ಐ 1 1 ಎನ್ಡಿ ಆಗಿತ್ತು ಆದ್ದರಿಂದ ನಾವು 10 ಒಳಗೆ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಬದಲಾಗುವ ನಿಬಂಧನೆಯನ್ನು ಹೊಂದಿದ್ದೇವೆ ನೀವು ಟಿಐಯ ಆಂತರಿಕ ತಾಪಮಾನವನ್ನು ಲೆಕ್ಕ ಹಾಕಲು ಬಯಸಿದರೆ ನಾವು ಸಂಖ್ಯೆಗಳನ್ನು ನೋಡಬಹುದು ಆದ್ದರಿಂದಎನ್ 1 1 ಎನ್ಡಿ ಮತ್ತು ನಾವು ಇದನ್ನು ಇಂಟ್ರೈನ್ಸಿಕ್ ಎಂದು ಪರಿಗಣಿಸಲಿದ್ದೇವೆ ಯಾವುದೇ ಸೆಮಿಕಂಡಕ್ಟರ್ದಲ್ಲಿ ಒಟ್ಟು ಚಾರ್ಜ್ಗಳನ್ನು ಸಮತೋಲನಗೊಳಿಸಬೇಕು ಆದ್ದರಿಂದ n p Nd ಆಗಿದೆ ಆದ್ದರಿಂದ ಪಿ 0 1 ಆಗಿದೆ ಎನ್ ಪಿ ಯು n2 ಎಂದು ನಮಗೂ ತಿಳಿದಿದೆ ತದನಂತರ ಲೆಕ್ಕವನ್ನು ಮಾಡುವಾಗ ನಾವು ಎನ್ಐಅನ್ನು 0 33 ಎನ್ ಡಿ ಆಗಿ ಪಡೆಯುತ್ತೇವೆ ಆದ್ದರಿಂದಎನ್ ನಿಮ್ಮ ಡೊನರ್ ಕಾನ್ಸಂಟ್ರೆಷನ್ ಗಿಂತ ಪ್ರತಿಶತ 10 ರಷ್ಟು ಹೆಚ್ಚು ಇರುತ್ತದೆ ಮತ್ತು ಆ ತಾಪಮಾನದಲ್ಲಿ ಎನ್ ಐ ಸರಿಸುಮಾರು 0 33 Nd ಆಗಿದೆ ನಾವು ಈ ಸಮೀಕರಣದಲ್ಲಿ ni √❑ ಅನ್ನು ಬಳಸಬಹುದು ಆದರೆ ಈಗ ತಾಪಮಾನವು ಟಿ ಐ ಆಗಿರುತ್ತದೆ ಅದು ಇಂಟ್ರೈನ್ಸಿಕ್ ತಾಪಮಾನವಾಗಿದೆ ನೀವು ಮತ್ತೊಮ್ಮೆ ಮೌಲ್ಯಗಳನ್ನು ಬದಲಿಸಬಹುದು ಎನ್ಸಿ ಮತ್ತು ಎನ್ವಿ ತಾಪಮಾನದಿಂದ ಸ್ವತಂತ್ರವಾಗಿವೆ ಎಂದು ನಾವು ಊಹಿಸುತ್ತೇವೆ ಅದು ನಿಮಗೆ ಸರಿಸುಮಾರು 584 ಕೆಲ್ವಿನ್ನ ಟಿಐ ನೀಡುತ್ತದೆ ನೀವು ಅದನ್ನು ಡಿಗ್ರಿಗಳಾಗಿ ಪರಿವರ್ತಿಸಲು ಪ್ರಯತ್ನಿಸಿದರೆ ಇದು ಸರಿಸುಮಾರು 310 ಡಿಗ್ರಿಗಳಾಗುತ್ತದೆ ಈ ತಾಪಮಾನದ ಮೇಲೆ ಸೆಮಿಕಂಡಕ್ಟರ್ ಮೂಲಭೂತವಾಗಿ ಇಂಟ್ರೈನ್ಸಿಕ್ ತಾಪಮಾನದಂತೆ ವರ್ತಿಸುತ್ತದೆ ಆದ್ದರಿಂದ ಸಿಲಿಕಾನ್ನ ಸಂದರ್ಭದಲ್ಲಿ ನಾವು 50 ಕೆಲ್ವಿನ್ ಅಥವಾ 60 ಕೆಲ್ವಿನ್ನಂತಹ ಇಂಟ್ರೈನ್ಸಿಕ್ ತಾಪಮಾನದಿಂದ ಆರಂಭವಾಗುವ ನಿಬಂಧನೆಗಳನ್ನು ಹೊಂದಿದ್ದೇವೆ ಇಂಟ್ರೈನ್ಸಿಕ್ತಾಪಮಾನ ಸುಮಾರು 584 ಕೆಲ್ವಿನ್ ಇದೆ ಅಲ್ಲಿ ಕ್ಯಾರಿಯರ್ ಕಾನ್ಸಂಟ್ರೆಷನ್ ಸ್ಥಿರವಾಗಿರುತ್ತದೆ ಮತ್ತು ಇದು ಡೊನರ್ಗಳ ಕಾನ್ಸಂಟ್ರೆಷನ್ಗೆ ಸಮವಾಗಿರುತ್ತದೆ ವ್ಯತ್ಯಾಸವು ಕೇವಲ 10 ಪ್ರತಿಶತದ ಒಳಗೆ ಮಾತ್ರ ಇರುತ್ತದೆ ಇದರ ಅರ್ಥ ಕಂಡಕ್ಟಿವಿಟಿಯು ತುಂಬಾ ಸ್ಥಿರವಾಗಿರುತ್ತದೆ ಏಕೆಂದರೆ ಕಂಡಕ್ಟಿವಿಟಿಯು ಕ್ಯಾರಿಯರ್ ಕಾನ್ಸಂಟ್ರೆಷನ್ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಈ ಸಂಖ್ಯೆಗಳನ್ನು ಒಟ್ಟುಗೂಡಿಸಿದರೆ ಮತ್ತು ಲಾಗ್ ಕ್ಯಾರಿಯರ್ ಕಾನ್ಸಂಟ್ರೆಷನ್ ಅನ್ನು ಒನ್ ಒವರ್ ಟಿ1T ಜೊತೆಗೆ ಗ್ರಾಫ್ ಅನ್ನು ಚಿತ್ರಿಸಿದರೆ ನಾವು ಅದನ್ನು ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ಗೆ ಹೋಲಿಸಬಹುದು ಇಂಟ್ರೈನ್ಸಿಕ್ ಸಂದರ್ಭದಲ್ಲಿ ನೀವು ಇದನ್ನು ಈಗಾಗಲೇ ಇದನ್ನು ಚಿತ್ತಿಸಿದ್ದಿರಿಲಾಗ್ ಎನ್ ವಿರುದ್ಧ ಒನ್ ಒವರ್ ಟಿ1T ರೇಖಾನಕ್ಷೆಯಲ್ಲಿ ಸರಳರೇಖೆಯೊಂದಿಗೆ ಸ್ಲೋಪ್ನ ಮೌಲ್ಯವು 1 ನ್ನು ಪಡೆಯುತ್ತೆವೆ ಆದ್ದರಿಂದ ಇದು ಇಂಟ್ರೈನ್ಸಿಕ್ ಆಗಿದೆ ಎಕ್ಸ್ಟೈನ್ಸಿಕ್ ಗಾಗಿ ನೀವು ಅದೇ ರೀತಿ ಮಾಡಬಹುದು ಆದ್ದರಿಂದ ಈಗ ಸ್ಲೋಪ್ನ ಮೌಲ್ಯ 1 ರ ಬದಲಾಗಿ ನಾವು ಸ್ಲೋಪ್ನ ಮೌಲ್ಯ 2 ನ್ನು ಹೊಂದಿದ್ದೇವೆ ನಮ್ಮಲ್ಲಿ 3 ನಿಬಂಧನೆಗಳು ಇವೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಇದು 1 ಕ್ಕಿಂತ ಹೆಚ್ಚಿರುವುದರಿಂದ ಇದು ಕಡಿಮೆ ತಾಪಮಾನವಾಗಿದೆ ಇದು ಡೊನರ್ಗಳ ತಾಪಮಾನವಾಗಿದೆ ಆದ್ದರಿಂದ ಕಡಿಮೆ ತಾಪಮಾನದಲ್ಲಿ ನಿಮ್ಮ ಡೊನರ್ಗಳ ಮಟ್ಟದಿಂದ ಎಲೆಕ್ಟ್ರಾನ್ಗಳು ಬರುತ್ತವೆ ಆದ್ದರಿಂದ ಸರಳ ರೇಖೆಯ ಜೊತೆಗೆ ಸ್ಲೋಪ್ ಅನ್ನು ಡೊನರ್ ಅಯನೈಸ಼್ ಆಗುವುದರಿಂದಾಗಿ ನೀಡಲಾಗಿದೆ ನಂತರ ಡೊನರ್ ಗಳೆಲ್ಲವೂ ಅಯನೈಸ಼್ ಮತ್ತು ಕ್ಯಾರಿಯರ್ ಕಾನ್ಸಂಟ್ರೇಷನ್ ಬಹುತೇಕ ಸ್ಥಿರವಾಗಿರುವ ಪರಿಸ್ಥಿತಿಯನ್ನು ನಾವು ಹೊಂದಿದ್ದೇವೆ ಕೆಲವು ಹೆಚ್ಚಿನ ತಾಪಮಾನದಲ್ಲಿ ನಾವು ವೇಲೆನ್ಸ್ ಬ್ಯಾಂಡ್ನಿಂದ ಹೊಸ ಕ್ಯಾರಿಯರ್ ಗಳನ್ನು ಪಡೆಯಲಿದ್ದೇವೆ ವಸ್ತುವು ಇಂಟ್ರೈನ್ಸಿಕ್ ಆಗಿ ವರ್ತಿಸುತ್ತದೆ ಆದ್ದರಿಂದ ಇದು ಇಜಿ2 ಕೆEg2k ಆಗಿದೆ ಆದ್ದರಿಂದ ನಮ್ಮಲ್ಲಿ ಮೂರು ಕ್ಷೇತ್ರಗಳಿವೆ ಅಐನೈಸೆ಼ಷನ್ ಕ್ಷೇತ್ರ ಒಂದು ಸಂತ್ರಪ್ತ ಕ್ಷೇತ್ರ ಅಲ್ಲಿ ಕ್ಯಾರಿಯರ್ ಕಾನ್ಸಂಟ್ರೇಷನ್ ಬಹುತೇಕ ಸ್ಥಿರವಾಗಿರುತ್ತದೆ ತದನಂತರ ಅಂತಿಮವಾಗಿ ಇಂಟ್ರೈನ್ಸಿಕ್ ಸೆಮಿಕಂಡಕ್ಟರ್ ದಂತೆ ವರ್ತಿಸಲು ಪ್ರಾರಂಭವಾಗುವ ಒಂದು ಇಂಟ್ರೈನ್ಸಿಕ್ ಕ್ಷೇತ್ರಗಳು ಇವೆ ಆದ್ದರಿಂದ ನಾವು ಇಂದು ಇಲ್ಲಿಗೆ ನಿಲ್ಲಿಸುತ್ತೇವೆ ಮುಂದಿನ ತರಗತಿಯಲ್ಲಿ ಕಂಡಕ್ಟಿವಿಟಿಯು ತಾಪಮಾನದ ಕ್ರಿಯೆಯಾಗಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ಮತ್ತು ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳ ಚಲನಗಳ ಮೇಲೆ ಡೋಪಿಂಗ್ನ ಪರಿಣಾಮವನ್ನು ಸಹ ನಾವು ನೋಡುತ್ತೇವೆ